ಇಂದು ನಾವು ನಿರ್ಮಿಸಿದ ಪರಿಸರ ವೃತ್ತಿಗಳು ಮತ್ತು ವಿಪತ್ತು ಅಪಾಯ ಕಡಿತ ಮತ್ತು ಪ್ರತಿಕ್ರಿಯೆಯ ಬಗ್ಗೆ ಮಾತನಾಡಲಿದ್ದೇವೆ ಸುನಾಮಿ ಚೇತರಿಸಿಕೊಳ್ಳುವವರೆಗೆ ಸ್ವಯಂಸೇವಾ ಸಂಸ್ಥೆಗಳ ನಿಯಮಗಳಲ್ಲಿ ಅಥವಾ ಯಾವುದೇ ಅಭಿವೃದ್ಧಿ ಸಂಸ್ಥೆಗಳು ಅಥವಾ ಯಾವುದೇ ಸ್ಥಳೀಯ NGOಗಳ ಮೂಲಕ ಸಾಕಷ್ಟು ವೃತ್ತಿಪರರು ತೊಡಗಿಸಿಕೊಂಡಿದ್ದಾರೆ ಆದ್ದರಿಂದ ಅನೇಕ ವೃತ್ತಿಪರ ಯುವಕರು ಮತ್ತು ವ್ಯಕ್ತಿಗಳು ಅಥವಾ ಗುಂಪುಗಳು ಸಹ ಅವರು ದುರಂತದ ತಕ್ಷಣದ ಪ್ರಭಾವದ ಅಡಿಯಲ್ಲಿ ತೊಡಗಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಅವರು ತೊಡಗಿಸಿಕೊಳ್ಳಲು ಮತ್ತು ಕೆಲವು ರೀತಿಯ ಸಹಾಯಕ್ಕೆ ಕೊಡುಗೆ ನೀಡಲು ಪ್ರಯತ್ನಿಸುತ್ತಾರೆ ಆದರೆ ವಿಶೇಷವಾಗಿ ನಿರ್ಮಿಸಿದ ಪರಿಸರದಿಂದ ನಾವು ನಿರ್ಮಿಸಿದ ಪರಿಸರದ ದೃಷ್ಟಿಕೋನದಿಂದ ಮಾತನಾಡಲು ಪ್ರಯತ್ನಿಸುತ್ತಿರುವ ಕಾರಣ ಆ ದೊಡ್ಡ ವಿಭಾಗಗಳಲ್ಲಿ ವಿವಿಧ ವಿಭಾಗಗಳು ಬರುತ್ತವೆ ನಾನು ದೇವನಪಟ್ಟಿನಂ ಗ್ರಾಮದಲ್ಲಿದ್ದಾಗ ಮತ್ತು ನಾನು ಕೆಲವು ಮೀನುಗಾರರ ಗ್ರಾಮಗಳನ್ನು ದಾಖಲಿಸುತ್ತಿದ್ದಾಗ ನನ್ನ ಸ್ವಂತ ಅನುಭವವನ್ನು ನಾನು ಕಂಡಿದ್ದೇನೆ ಸಣ್ಣ ಮೀನುಗಾರ ಸಣ್ಣಹಳ್ಳಿಗಳಲ್ಲಿ ಅದರ ಪುನರ್ನಿರ್ಮಾಣದ ಭಾಗವಾಗಿ ಅನೇಕ ದಂತವೈದ್ಯರು ನಿರತರಾಗಿದ್ದರು ಆದ್ದರಿಂದ ಅವರು ಕೆಲವು NGO ಗಳೊಂದಿಗೆ ಸಮನ್ವಯ ಸಾಧಿಸುತ್ತಿದ್ದರು ಅಂದರೆ ಅವರ ವೈದ್ಯಕೀಯ ವೃತ್ತಿಯ ಹೊರತಾಗಿ ವೈದ್ಯಕೀಯ ಸಂಸ್ಥೆಯೂ ಅವರು ಹೇಗೆ ವಿಭಿನ್ನ ರೀತಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂಬುದು ನಿಜವಾಗಿ ನಿಮಗೆ ತಿಳಿದಿದೆಯೇ ಮತ್ತು ಆಶ್ರಯಕ್ಕೆ ವಿಭಿನ್ನ ವೃತ್ತಿಯು ಹೇಗೆ ಪ್ರಕ್ರಿಯೆ ಕೊಡುಗೆ ನೀಡುತ್ತಿದೆ ಎಂಬುದನ್ನು ನೋಡುವುದು ರೋಮಾಂಚನಕಾರಿಯಾಗಿದೆ ಇನ್ನೊಂದು ಬದಿಯಲ್ಲಿ ಸಂಬಂಧಿತ ಪ್ರಕ್ರಿಯೆಗಳು ಮೇಜಿನ ಮೇಲೆ ಹೇಗೆ ಇಲ್ಲ ಎಂಬುದನ್ನು ನಾನು ನೋಡಬೇಕಾಗಿದೆ ನಿಮಗೆ ತಿಳಿದಿರುವ ಸಂಬಂಧಿತ ವೃತ್ತಿಗಳು ಚರ್ಚೆಗಳಲ್ಲಿಲ್ಲ ಆದ್ದರಿಂದ ಆ ರೀತಿಯಲ್ಲಿ ಎಂಜಿನಿಯರ ಪಾತ್ರವೇನು ವಾಸ್ತುಶಿಲ್ಪಿ ಪಾತ್ರವೇನು ನಿಮಗೆ ತಿಳಿದಿರುವ ಮೌಲ್ಯಮಾಪಕನ ಪಾತ್ರವೇನು ಮುಂತಾದ ವಿವಿಧ ವೃತ್ತಿಗಳ ಉತ್ತಮ ವ್ಯಾಪಿಸುವಿಕೆಯನ್ನು ನಾವು ನೋಡಬಹುದು ಆದ್ದರಿಂದ ವೃತ್ತಿಪರ ವ್ಯಕ್ತಿಗಳು ಉತ್ತಮವಾಗಿ ಮರಳಿ ನಿರ್ಮಿಸಲು ಕೊಡುಗೆ ನೀಡಲು ಒಗ್ಗೂಡುತ್ತಾರೆ ಇವೆಲ್ಲವೂ ಬರುತ್ತವೆ ಆದ್ದರಿಂದ ಈ ಪರಿಭಾಷೆಯನ್ನು ಅರ್ಥಮಾಡಿಕೊಳ್ಳಲು ಮತ್ತು ಪ್ರತಿ ವೃತ್ತಿಯ ವಿವಿಧ ವರ್ಗಗಳು ಮತ್ತು ಪಾತ್ರಗಳು ಮತ್ತು ಜವಾಬ್ದಾರಿಗಳನ್ನು ವರ್ಗೀಕರಿಸಲು ಮತ್ತು ಅವರು ವಿಪತ್ತು ಅಪಾಯವನ್ನು ಕಡಿಮೆ ಮಾಡಲು ಹೇಗೆ ಕೊಡುಗೆ ನೀಡಬಹುದು ಮತ್ತು ನಿರ್ಮಿಸಿದ ಪರಿಸರ ಅಭ್ಯಾಸದಲ್ಲಿ ಹೆಚ್ಚು ಗಮನಹರಿಸಬೇಕು ಕಾರ್ಪೊರೇಟ್ಗಳಿಗೆ ಮಾನವೀಯ ವಲಯದಲ್ಲಿ ಕೆಲಸ ಮಾಡುತ್ತಿರುವ ಎಲ್ಲಾ NGO ಗಳಿಗೆ ಮಾರ್ಗದರ್ಶಿ ಇದೆ ಇದನ್ನು ಲಂಡನ್ನ ವೆಸ್ಟ್ಮಿನಿಸ್ಟರ್ ವಿಶ್ವವಿದ್ಯಾನಿಲಯದಲ್ಲಿರುವ ಮ್ಯಾಕ್ಸ್ ಲಾಕ್ ಸೆಂಟರ್ ಅಭಿವೃದ್ಧಿಪಡಿಸಿದೆ ಅಲ್ಲಿ ನಾನು ಆ ಸಮಯದಲ್ಲಿ ನನ್ನ ಡಾಕ್ಟರೇಟ್ ಸಂಶೋಧನೆ ಮಾಡುತ್ತಿದ್ದೆ ಮತ್ತು ನನ್ನ ಮೇಲ್ವಿಚಾರಕ ಟೋನಿ ಲಾಯ್ಡ್ ಜೋನ್ಸ್ ಮತ್ತು ಅವರ ತಂಡವು ಮಾನವೀಯ ಸಂಸ್ಥೆಗಳಿಗೆ ಮಾರ್ಗದರ್ಶಿ ಪುಸ್ತಕವನ್ನು ಕೊಡುಗೆ ನೀಡಿದೆ ಯಾವ ಪಾತ್ರ ಇದು ಯಾರಿಗೆ ಮತ್ತು ಯಾವಾಗ ಆದ್ದರಿಂದ ಇದು ನೀವು ನೋಡುತ್ತಿರುವ ವಿಪತ್ತು ಅಪಾಯ ಕಡಿತ ಮತ್ತು ಪ್ರತಿಕ್ರಿಯೆಯಲ್ಲಿನ ನಿರ್ಮಾಣ ಕ್ಷೇತ್ರದ ವೃತ್ತಿಗಳ ವರದಿಯಾಗಿದೆ ಮತ್ತು ಈ ಮಾರ್ಗದರ್ಶಿ ಹಲವಾರು ಸವಾಲುಗಳನ್ನು ಗಮನಿಸಿದೆ ಉದಾಹರಣೆಗೆ ಇದು ವಿವಿಧ ನಿರ್ಮಾಣ ಕ್ಷೇತ್ರದ ವೃತ್ತಿಗಳು ಮತ್ತು ಇದು ಪ್ರಸ್ತುತಪಡಿಸುವ ಸಂಕೀರ್ಣತೆಯನ್ನು ಪ್ರಸ್ತುತಪಡಿಸುತ್ತದೆ ಏಕೆಂದರೆ ನೀವು ವಾಸ್ತುಶಿಲ್ಪಿ ಯೋಜಕರನ್ನು ನೋಡಬಹುದು ಯೋಜಕ ಮತ್ತು ಎಂಜಿನಿಯರ್ ಆಗಿ ಮಾರ್ಪಾಡಾಗಿರುವ ವಾಸ್ತುಶಿಲ್ಪಿ ಯೋಜಕನಾಗಿ ಬದಲಾಗಬಹುದು ಆದ್ದರಿಂದ ವೃತ್ತಿಪರರ ಕೊಡುಗೆ ಮತ್ತು ಅದರ ಪ್ರಮಾಣವನ್ನು ಪ್ರಾದೇಶಿಕ ಪ್ರಮಾಣದಲ್ಲಿ ಅರ್ಥಮಾಡಿಕೊಳ್ಳುವ ಅತ್ಯಂತ ಸಂಕೀರ್ಣ ಪರಿಸ್ಥಿತಿ ಪ್ರತಿ ವೃತ್ತಿಯು ಏನು ಮಾಡುತ್ತದೆ ಮತ್ತು ಅವರು ಹೇಗೆ ಪರಸ್ಪರ ಸಂಬಂಧ ಹೊಂದಿದ್ದಾರೆ ಎಂಬುದರ ನಿಖರವಾದ ತಿಳುವಳಿಕೆಯ ಕೊರತೆ ಪ್ರಸ್ತುತಪಡಿಸುತ್ತದೆ ನಮ್ಮ ನಿರ್ಮಿತ ಪರಿಸರ ಶಿಕ್ಷಣದಲ್ಲಿ ವಿಶೇಷವಾಗಿ ವಾಸ್ತುಶಿಲ್ಪಿಗಳ ತರಬೇತಿಯಲ್ಲಿ ನಾವು ಸಮೀಕ್ಷೆ ಮತ್ತು ಲೆವೆಲಿಂಗ್ ಕುರಿತು ತರಬೇತಿಯನ್ನು ಹೊಂದಿದ್ದೇವೆ ಆದರೆ ನಿಮ್ಮ ದೈನಂದಿನ ಅಭ್ಯಾಸದಲ್ಲಿ ಮತ್ತು ವಿಶೇಷವಾಗಿ ವಿಪತ್ತು ಚೇತರಿಕೆ ಕಾರ್ಯಕ್ರಮಗಳಲ್ಲಿ ಇದು ಎಷ್ಟರ ಮಟ್ಟಿಗೆ ಉಪಯುಕ್ತವಾಗಿದೆ ನೀವು ಸಮೀಕ್ಷೆಯಿಂದ ಜ್ಞಾನವನ್ನು ಹೇಗೆ ತೆಗೆದುಕೊಳ್ಳಬಹುದು ಮತ್ತು ವಾಸ್ತುಶಿಲ್ಪದ ಅಭ್ಯಾಸದಲ್ಲಿ ನೀವು ಹೇಗೆ ಕಾರ್ಯಗತಗೊಳಿಸಬಹುದು ಮಿತಿ ಏನು ಮತ್ತು ವಾಸ್ತವವಾಗಿ ತನ್ನ ವಿದ್ಯಾರ್ಹತೆಯನ್ನು ಮಾಡಿದ ಸರ್ವೇಯರ್ ಪಾತ್ರವೇನು ಮತ್ತು ಸಣ್ಣ ಕೊಡುಗೆಯನ್ನು ಹೊಂದಿರುವ ವ್ಯಕ್ತಿ ಅವನ ಪಾತ್ರ ಏನು ಎಂಬುದು ನಿಮಗೆ ತಿಳಿದಿದೆ ಇದು ಬಹಳಷ್ಟು ಮುಖ್ಯವಾಗಿದೆ ಇದು ಸಂಕೀರ್ಣವಾಗಿತ್ತು ಎಲ್ಲವೂ ಅಂತರಶಿಸ್ತಿನಿಂದ ಕೂಡಿರುವುದರಿಂದ ಯಾವಾಗಲೂ ಅತಿಕ್ರಮಣ ಇರುತ್ತದೆ ವಾಸ್ತುಶಿಲ್ಪವು ಯೋಜನೆ ನಗರ ವಿನ್ಯಾಸದ ಒಂದು ಭಾಗವನ್ನು ಹೊಂದಿದೆ ಮತ್ತು ಒಂದು ಕಡೆ ನೀವು ರಚನಾತ್ಮಕ ಎಂಜಿನಿಯರಿಂಗ್ ಬಗ್ಗೆ ಮಾತನಾಡುತ್ತಿದ್ದೀರಿ ಒಂದು ಕಡೆ ನೀವು ಸಮೀಕ್ಷೆಯ ಬಗ್ಗೆ ಮಾತನಾಡುತ್ತಿದ್ದೀರಿ ಆದ್ದರಿಂದ ಪರಿಣತಿಯ ಈ ಪರಸ್ಪರ ಅವಲಂಬನೆ ಮತ್ತು ವಿವಿಧ ವಿಭಾಗಗಳ ಅಭ್ಯಾಸಗಾರರ ತಂಡಗಳನ್ನು ಒಟ್ಟುಗೂಡಿಸುವ ಅವಶ್ಯಕತೆಯಿದೆ ನಾವು ತಜ್ಞರ ವಿವಿಧ ತಂಡಗಳೊಂದಿಗೆ ಕೆಲಸ ಮಾಡಬೇಕಾದ ಹೆಚ್ಚಿನ ಅಗತ್ಯವಿತ್ತು ಅಲ್ಲದೆ ಮಾಹಿತಿಯ ಕೊರತೆ ಮತ್ತು ವೈಯಕ್ತಿಕ ಅಥವಾ ಟೀಮ್ವರ್ಕ್ ಆಧಾರದ ಮೇಲೆ ನಿರ್ಮಾಣ ಕ್ಷೇತ್ರದ ಅಭ್ಯಾಸಕಾರರನ್ನು ಹೇಗೆ ಬಳಸಿಕೊಳ್ಳುವುದು ನಿರ್ದಿಷ್ಟ ವ್ಯಕ್ತಿಯು ಸಂಬಂಧಿತ ಪರಿಣತಿ ಮತ್ತು ಅನುಭವವನ್ನು ಹೊಂದಿರಬಹುದೇ ವಾಸ್ತವವಾಗಿ ನೀವು ಯಾವ ರೀತಿಯ ಮಾಹಿತಿಯನ್ನು ಹೊಂದಿದ್ದೀರಿ ಎಂಬುದನ್ನು ನೋಡಬೇಕು ವಿಶೇಷವಾಗಿ ಏನನ್ನಾದರೂ ದಾಖಲಿಸಲು ಅಥವಾ ಆವಾಸಸ್ಥಾನ ರೇಖಾಚಿತ್ರ ಮಾಡಲು ನೀವು ಕೆಲವು ಸಂಸ್ಥೆಯನ್ನು ನೇಮಿಸಿಕೊಳ್ಳಬೇಕಾದಾಗ ಅಥವಾ ವಾಸ್ತುಶಿಲ್ಪಿಗಳು ಅಥವಾ ಯೋಜಕರ ತಂಡವನ್ನು ರಚಿಸಬೇಕು ಯಾವ ರೀತಿಯ ಸಂಬಂಧಿತ ಪರಿಣತಿಯನ್ನು ನೋಡಬೇಕು ಯಾವ ರೀತಿಯ ಸಂಬಂಧಿತ ಅನುಭವವನ್ನು ನೋಡಬೇಕು ವಿಶ್ವಸಂಸ್ಥೆ UNDP ಅಥವಾ ಅಗಾ ಖಾನ್ ಫೌಂಡೇಶನ್ ಅಥವಾ ಮಾನವೀಯ ಆಶ್ರಯ ಕಾರ್ಯಕ್ರಮಗಳಲ್ಲಿ ಕೆಲಸ ಮಾಡುತ್ತಿರುವ ಯಾವುದೇ ಇತರ ಸಂಸ್ಥೆಗಳ ಯಾವುದೇ ನೇಮಕಾತಿ ವೆಬ್ಸೈಟ್ ಅನ್ನು ನಾವು ಎಂದಾದರೂ ನೋಡಿದರೆ ಮಾನವೀಯ ವಲಯದಲ್ಲಿ ಕೆಲಸ ಮಾಡಿದ ಅನುಭವವನ್ನು ಹೊಂದಿದ್ದರೆ ಎಷ್ಟು ವರ್ಷಗಳು ಎಂದು ಅವರು ವಿವರಿಸುತ್ತಾರೆ ನೀವು ವಾಸ್ತುಶಿಲ್ಪಿ ಆಗಿರಲಿ ಡಾಕ್ಟರೇಟ್ ಅಭ್ಯರ್ಥಿಯಾಗಿರಲಿ ಅಥವಾ ನಿಮ್ಮಲ್ಲಿರುವ ಉನ್ನತ ಅರ್ಹತೆ ಏನೇ ಇರಲಿ ಆದರೆ ನೀವು ಈ ಸಂದರ್ಭದಲ್ಲಿ ಕೆಲಸ ಮಾಡಿದ್ದೀರಾ ಅಥವಾ ಇಲ್ಲವೇ ಎಂಬುದನ್ನು ಅವರು ನೋಡುತ್ತಾರೆ ನೀವು ಹೊಂದಿರುವ ಕೆಲವು ಶಿಷ್ಯವೃತ್ತಿ ಅಂದರೆ ವಿಪತ್ತು ಸಂದರ್ಭದ ವಾಸ್ತವತೆಯ ಬಗ್ಗೆ ತಿಳುವಳಿಕೆಯನ್ನು ಪಡೆಯಲು ವೃತ್ತಿಪರರಗೆ ಆಧಾರವಾಗಿದೆ ಎಷ್ಟು ದಿನ ಅವರನ್ನು ನಿಯೋಜಿಸಬೇಕು ಮತ್ತು ಅದಕ್ಕೆ ಸಂಬಂಧಿಸಿದ ವೆಚ್ಚದ ಬಗ್ಗೆ ಅನಿಶ್ಚಿತತೆ ಇರುತ್ತದೆ ನೀವು ವಾಸ್ತುಶಿಲ್ಪಿ ಅಥವಾ ಎಂಜಿನಿಯರ್ ಅನ್ನು ತೊಡಗಿಸಿಕೊಳ್ಳಬೇಕಾದರೆ ಎಷ್ಟು ಸಮಯದವರೆಗೆ ತೊಡಗಿಸಿಕೊಳ್ಳಬಹುದು ಇದು ಪುನರ್ನಿರ್ಮಾಣ ಪ್ರಕ್ರಿಯೆಯ ಉದ್ದಕ್ಕೂ ಇದೆಯೇ ಇದು ಪರಿಹಾರ ಹಂತದಿಂದ ದುರಂತದ ನಂತರದ ಚೇತರಿಕೆಗೆ ಅಥವಾ ಸಂಪೂರ್ಣ ಪುನರ್ನಿರ್ಮಾಣದ ಹಂತದವರೆಗೆ ಇದೆಯೇ ಒಬ್ಬರು ಯಾವ ಹಂತದವರೆಗೆ ತೊಡಗಿಸಿಕೊಳ್ಳಬೇಕು ಯಾವ ವೃತ್ತಿಯಲ್ಲಿ ಯಾವ ಹಂತದಲ್ಲಿ ತೊಡಗಿಸಿಕೊಳ್ಳಬೇಕು ಆ ನಿರ್ದಿಷ್ಟ ವೃತ್ತಿಯ ಪ್ರಾರಂಭ ಮತ್ತು ಕೊನೆಯ ಪಾಯಿಂಟ್ಗಳು ಎಲ್ಲಿವೆ ಒಟ್ಟಿಗೆ ಪ್ರಯಾಣಿಸುವ ಪಾಲುದಾರಿಕೆ ಸ್ಥಾನಗಳು ಎಲ್ಲಿವೆ ಈ ವಿಭಿನ್ನ ವೃತ್ತಿಗಳು ಹೆಸರು ಮತ್ತು ಅವರು ನೀಡುವ ಪರಿಣತಿಯ ನಿರ್ದಿಷ್ಟ ಕ್ಷೇತ್ರಗಳಲ್ಲಿ ಸ್ಥಳದಿಂದ ಸ್ಥಳಕ್ಕೆ ಗಣನೀಯವಾಗಿ ಬದಲಾಗಬಹುದು ಮತ್ತು ವೃತ್ತಿಪರ ಪರಿಭಾಷೆಯ ಮೂಲಕ ಅನೇಕ ತಪ್ಪುಗ್ರಹಿಕೆಗಳು ಉಂಟಾಗುತ್ತವೆ ಇಲ್ಲಿ ಈ ನಿರ್ದಿಷ್ಟ ಮಾರ್ಗದರ್ಶಿ ಹ್ಯೊಗೊ ಫ್ರೇಮ್ವರ್ಕ್ ಫಾರ್ ಆಕ್ಷನ್ ಅನ್ನು ನಿರ್ಮಾಣ ಕ್ಷೇತ್ರಕ್ಕೆ ಪರಿಚಯಿಸುತ್ತದೆ ಇದು ಮಾರ್ಗದರ್ಶಿ ತತ್ವಗಳ ಕ್ರಿಯೆಗಾಗಿ ಹ್ಯೊಗೊ ಫ್ರೇಮ್ವರ್ಕ್ ಅಡಿಯಲ್ಲಿ ಪಟ್ಟಿ ಮಾಡಲಾಗಿದೆ ಮತ್ತು ಅದು ಪರಿಸರ ಅಭ್ಯಾಸಕ್ಕೆ ಹೇಗೆ ಸಂಬಂಧ ನಿರ್ಮಿಸಿದೆ ಮತ್ತು ಯಾವ ರೀತಿಯ ಚಟುವಟಿಕೆಗಳು ಎಂದು ನೋಡಬೇಕು ಮೊದಲ ಅಂಶವು ವಿಪತ್ತು ಅಪಾಯದ ತಗ್ಗಿಸುವುದು ರಾಷ್ಟ್ರೀಯ ಮತ್ತು ಸ್ಥಳೀಯ ಆದ್ಯತೆಯಾಗಿದ್ದು ಅನುಷ್ಠಾನಕ್ಕೆ ಬಲವಾದ ಸಾಂಸ್ಥಿಕ ಬೆಂಬಲವಿದೆ ಎಂದು ಖಚಿತಪಡಿಸುತ್ತದೆ ನನ್ನ ಸ್ವಂತ ಅನುಭವವನ್ನು ಹಂಚಿಕೊಳ್ಳಲು ನಾನು ಬಯಸುತ್ತೇನೆ ನಾನು ಗುಜರಾತ್ನಲ್ಲಿ ವಿಪತ್ತು ಚೇತರಿಕೆಯ ಕುರಿತು ನನ್ನ ವಾಸ್ತುಶಿಲ್ಪದ ಪ್ರಬಂಧವನ್ನು ಮಾಡುವಾಗ ನನ್ನ ಅನೇಕ ಸ್ನೇಹಿತರು ನೀವು ಆ ಯೋಜನೆಯನ್ನು ಏಕೆ ತೆಗೆದುಕೊಳ್ಳುತ್ತಿದ್ದೀರಿ ನಿಮಗೆ ನಿಜವಾಗಿಯೂ ಆ ವೃತ್ತಿಯಲ್ಲಿ ಭವಿಷ್ಯವಿದೆಯೇ ಎಂದು ಕೇಳುತ್ತಿದ್ದರು ಮತ್ತು ಏಕೆಂದರೆ ವಿಪತ್ತಿಗಾಗಿ ಕಾಯಬೇಕಾಗಬಹುದು ಹೊರತು ನನ್ನ ಸಮಯದಲ್ಲಿ ಈ ಕ್ಷೇತ್ರವು ಅಂತಹ ದೊಡ್ಡ ಅವಕಾಶ ಹೊಂದಿದೆಯೇ ಮತ್ತು ಒಟ್ಟಿಗೆ ಕೆಲಸ ಮಾಡಲು ವಿಭಿನ್ನ ವಿಭಾಗಗಳನ್ನು ಹೊಂದಿದೆಯೇ ಎಂಬ ಹೆಚ್ಚಿನ ಅರಿವು ಇರಲಿಲ್ಲ ಮತ್ತು ನಂತರ ಸುನಾಮಿಯ ನಂತರ ಅನೇಕ ರಾಜ್ಯ ಸರ್ಕಾರಗಳು ಮತ್ತು ರಾಷ್ಟ್ರೀಯ ಸರ್ಕಾರಗಳು ಮತ್ತು ಅಂತರರಾಷ್ಟ್ರೀಯ ವಲಯಗಳು ಸ್ಥಳೀಯ ಆದ್ಯತೆಯೊಂದಿಗೆ ರಾಷ್ಟ್ರೀಯ ಆದ್ಯತೆಯಾಗಿರಬೇಕು ಎಂದು ಒತ್ತಿ ಹೇಳಿದವು ಮತ್ತು ಪ್ರಬಲವಾದ ಸಾಂಸ್ಥಿಕ ನೆಟ್ವರ್ಕ್ ಇರಬೇಕು ಮತ್ತು ಅಲ್ಲಿಯೇ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಸಂಸ್ಥೆಯನ್ನು ರೂಪಿಸಲಾಗಿದೆ ಮತ್ತು ನಂತರ ನೀವು ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವನ್ನು ನೋಡಬಹುದು ನಿಮ್ಮ ಜಿಲ್ಲಾ ವಿಪತ್ತು ನಿರ್ವಹಣೆ ಇದೆ ಆದ್ದರಿಂದ ರಾಷ್ಟ್ರ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಇದೆ ಮತ್ತು ನೀವು ಸಂಪೂರ್ಣ ಶ್ರೇಣಿಯನ್ನು ಸ್ಥಾಪಿಸಿದ ಸ್ಥಳೀಯ ಮಟ್ಟವನ್ನು ಹೊಂದಿದ್ದೀರಿ ಇವೆಲ್ಲವೂ ಸಾಂಸ್ಥಿಕ ಮಟ್ಟದಲ್ಲಿ ಕೆಲಸ ಮಾಡಬೇಕಾದರೆ ಭೂ ಬಳಕೆಯ ಯೋಜನೆಯನ್ನು ರೂಪಿಸಬಹುದು ಕಟ್ಟಡ ಸಂಕೇತಗಳು ಅಪಾಯವನ್ನು ಕಡಿಮೆ ಮಾಡುವ ನಿಯಂತ್ರಣ ಕಾರ್ಯವಿಧಾನಗಳು ಇದೆ ಅಲ್ಲದೆ ಸೂಕ್ತವಾದ ವಲಯ ಮತ್ತು ಕಟ್ಟಡ ನಿಯಮಗಳು ಜಾರಿಯಲ್ಲಿವೆ ಮತ್ತು ಸರಿಯಾಗಿ ಕಾರ್ಯಗತಗೊಳಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳುವುದು ಭಾರತದಲ್ಲಿ ಸುನಾಮಿಯವರೆಗೆ 1991 ರಲ್ಲಿ ಮೊದಲು ರೂಪಿಸಲಾದ ಕರಾವಳಿ ನಿಯಂತ್ರಣ ವಲಯದ ಪ್ರಾಮುಖ್ಯತೆಯನ್ನು ಯಾರೂ ಅರಿತುಕೊಂಡಿಲ್ಲ ಅದನ್ನು 19 ಬಾರಿ ಪರಿಷ್ಕರಿಸಲಾಗಿದೆ ಮತ್ತು ನಂತರವೂ ಹೆಚ್ಚು ಗಂಭೀರವಾದಪರಿಣಾಮ ಜನರ ಮೇಲೆ ಆಗಲಿಲ್ಲ ಸಮುದ್ರ ತೀರದ ಬಳಿ ಜನರು ಕಟ್ಟಡಗಳನ್ನು ನಿರ್ಮಿಸಲು ಪ್ರಾರಂಭಿಸಿದರು ಮತ್ತು ಅಲ್ಲಿನ ತಗ್ಗು ಪ್ರದೇಶಗಳಲ್ಲಿ ಅನೇಕ ಮನೆಗಳು ಹಾನಿಗೊಳಗಾಗಿವೆ ಆದ್ದರಿಂದ ಈ ನೀತಿ ಮಟ್ಟದ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯ ಪ್ರಾಮುಖ್ಯತೆ ಮತ್ತು ಅದನ್ನು ಸ್ಥಳೀಯ ಮಟ್ಟದ ಅನುಷ್ಠಾನ ತಂತ್ರಗಳಿಗೆ ಹೇಗೆ ಕೊಂಡೊಯ್ಯಬಹುದು ಎಂಬುದನ್ನು ಒಬ್ಬರು ಅರ್ಥಮಾಡಿಕೊಳ್ಳಬೇಕು ಅಲ್ಲಿ ನಾವು ಕಟ್ಟಡದ ಸುರಕ್ಷತೆ ಮತ್ತು ಆಸ್ಪತ್ರೆಗಳು ಮತ್ತು ವಿದ್ಯುತ್ ಕೇಂದ್ರಗಳಂತಹ ನಿರ್ಣಾಯಕ ಸೌಲಭ್ಯಗಳ ರಕ್ಷಣೆಯ ಬಗ್ಗೆ ಮಾತನಾಡುತ್ತೇವೆ ಮತ್ತು ವೈದ್ಯರ ಪರಿಣತಿಯಿಂದ ನೇರವಾಗಿ ಪಡೆಯುತ್ತೇವೆ ಆದ್ದರಿಂದ ದುರಂತದ ಯಾವುದೇ ತಕ್ಷಣದ ಪ್ರಭಾವದ ಅಡಿಯಲ್ಲಿ ನೀವು ಜನರನ್ನು ಹೇಗೆ ರಕ್ಷಿಸಬಹುದು ಆಸ್ಪತ್ರೆಗಳು ಶಾಲೆಗಳು ನೀವು ಅವುಗಳನ್ನು ಎಲ್ಲಿ ಇರಿಸಬಹುದು ನೈರ್ಮಲ್ಯ ಸೌಲಭ್ಯಗಳಂತಹ ಮೂಲಭೂತ ಸೌಕರ್ಯಗಳು ಯಾವುವು ಎಂಬುದನ್ನು ನೋಡಬೇಕು ತಕ್ಷಣದ ಪ್ರತಿಕ್ರಿಯೆಯನ್ನು ಸುಗಮಗೊಳಿಸಬಹುದು ಆದ್ದರಿಂದ ಇದನ್ನೆಲ್ಲ ಕಲಿಸಬೇಕು ವಿಪತ್ತು ಅಪಾಯಗಳನ್ನು ಗುರುತಿಸಿ ನಿರ್ಣಯಿಸಿ ಮತ್ತು ಮೇಲ್ವಿಚಾರಣೆ ಮಾಡಿ ಮತ್ತು ಮುಂಚಿನ ಎಚ್ಚರಿಕೆಯನ್ನು ಹೆಚ್ಚಿಸಬೇಕು ಆದ್ದರಿಂದ ಅಪಾಯದ ಮೌಲ್ಯಮಾಪನ ಪ್ರಕ್ರಿಯೆಯನ್ನು ನೋಡಬೇಕು ಇಡೀ ಉಪನ್ಯಾಸದಲ್ಲಿ ನಾವು ನಮ್ಮ ಅನೇಕ ಉಪನ್ಯಾಸಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಎಂದು ನಾನು ಭಾವಿಸುತ್ತೇನೆ ಇದು ವ್ಯವಸ್ಥಿತ ಅಪಾಯದ ಮ್ಯಾಪಿಂಗ್ ಮತ್ತು ಅಪಾಯದ ಮಾಹಿತಿ ಸಂಗ್ರಹಣೆಯನ್ನು ಅವಲಂಬಿಸಿರುವ ಅಪಾಯದ ಐತಿಹಾಸಿಕ ಪದರಗಳು ಹೇಗೆ ಅಪಾಯದ ಮೌಲ್ಯಮಾಪನ ಪ್ರಕ್ರಿಯೆಯ ಮೇಲೆ ಕೇಂದ್ರೀಕರಿಸುತ್ತದೆ ಹೌದು ಇದು ಪೀಡಿತ ಪ್ರದೇಶ ಮತ್ತು ಮುಳುಗುವಿಕೆ ನಕ್ಷೆಗಳ ಬಗ್ಗೆ ಸಹ ಮಾತನಾಡುತ್ತಿದ್ದೇವೆ ಮತ್ತು ಟರ್ಕಿಯಲ್ಲಿ ಸರ್ವೇಯರ್ಗಳು ಪೂರ್ಣಪಟ್ಟಿ ಮಾಡುತ್ತಾರೆ ಮತ್ತು ದೇಶದಾದ್ಯಂತ ಕಟ್ಟಡ ನಿರ್ಮಾಣದ ಬಗ್ಗೆ ವಿವರವಾದ ಮಾಹಿತಿಯನ್ನು ಲಭ್ಯವಾಗುವಂತೆ ಮಾಡುತ್ತಾರೆ ಆದ್ದರಿಂದ ಅವರು ಪ್ರದೇಶದ ಯಾವ ಭಾಗ ಮತ್ತು ಭೂಕಂಪಗಳಿಂದ ಪ್ರಭಾವಿತವಾಗಿದೆ ಎಂದು ಅವರು ಪೂರ್ಣಪಟ್ಟಿ ಮಾಡುತ್ತಾರೆ ಏಕೆಂದರೆ ಆ ಪ್ರದೇಶದಲ್ಲಿ ದೋಷದ ರೇಖೆಯು ಹೋಗುತ್ತದೆ ಮತ್ತು ಅಂತಹ ಪೂರ್ಣಪಟ್ಟಿಗಳು ಸಹಾಯ ಮಾಡುತ್ತವೆ ಮತ್ತು ಯಾವುದೇ ಸ್ಥಳೀಯ ಪ್ರಾಧಿಕಾರವು ಕೆಲಸ ಮಾಡಲು ಇದು ಅರ್ಥಪೂರ್ಣ ಪರಿಹಾರಗಳನ್ನು ನೀಡುತ್ತದೆ ವಿಪತ್ತು ಸನ್ನದ್ಧತೆ ಯೋಜನೆಗಳು ಅಥವಾ ಶಾಲೆಗಳು ಮತ್ತು ಮನೆಗಳು ಮತ್ತು ಕೆಲಸದ ಸ್ಥಳಗಳನ್ನು ಗುರಿಯಾಗಿಸುವ ಬಗ್ಗೆ ಮಾತನಾಡಬಹುದು ಮೂರನೇ ತತ್ವವು ಎಲ್ಲಾ ಹಂತಗಳಲ್ಲಿ ಸುರಕ್ಷತೆ ಮತ್ತು ಸ್ಥಿತಿಸ್ಥಾಪಕತ್ವದ ಸಂಸ್ಕೃತಿಯನ್ನು ನಿರ್ಮಿಸಲು ಜ್ಞಾನ ನಾವೀನ್ಯತೆ ಮತ್ತು ಶಿಕ್ಷಣವನ್ನು ಬಳಸುವುದು ಆದ್ದರಿಂದ ನಾವು ವಲಯದ ತಿಳುವಳಿಕೆ ಎಂಜಿನಿಯರ್ಗಳು ವಾಸ್ತುಶಿಲ್ಪಿಗಳು ಮತ್ತು ಸರ್ವೇಯರ್ಗಳ ವಲಯದ ತರಬೇತಿಯ ಬಗ್ಗೆಯೂ ಮಾತನಾಡಬೇಕಾಗಿದೆ ಹುನ್ನಾರಶಾಲೆಯಲ್ಲಿ NGO ಗಳು ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳನ್ನು ಅಳವಡಿಸಿಕೊಂಡು ಬಂದಿರುವುದನ್ನು ನೀವು ನೋಡಬಹುದು ಅವರು ಗ್ರಾಮೀಣ ಸಮುದಾಯಗಳಿಗೆ ಹೇಗೆ ತರಬೇತಿ ನೀಡುತ್ತಾರೆ ಇದರಿಂದ ಅವರು ಕೌಶಲ್ಯ ಮತ್ತು ಉದ್ಯೋಗವನ್ನು ಸುರಕ್ಷಿತವಾಗಿರಿಸಿಕೊಳ್ಳಬಹುದು ಮತ್ತು ಅವರು ತಮ್ಮ ಜೀವನೋಪಾಯವನ್ನು ಹೆಚ್ಚಿಸಬಹುದು ಆದ್ದರಿಂದ ನಿರ್ಮಾಣ ಉದ್ಯಮದಲ್ಲಿ ವಿಶೇಷವಾಗಿ ಅಪಾಯ ಪೀಡಿತ ಪ್ರದೇಶಗಳಲ್ಲಿ ಸುರಕ್ಷತೆ ಮತ್ತು ಸ್ಥಿತಿಸ್ಥಾಪಕತ್ವದ ಸಂಸ್ಕೃತಿಯ ಅತ್ಯಗತ್ಯ ಭಾಗವಾಗಿದೆ ಆಧಾರವಾಗಿರುವ ಅಪಾಯಕಾರಿ ಅಂಶಗಳನ್ನು ಕಡಿಮೆ ಮಾಡಿ ಮತ್ತು ಇದು ಕೇವಲ ಅಪಾಯಕ್ಕೆ ಗುರಿಯಾಗುವ ಕಟ್ಟಡದ ಕಥೆಯಲ್ಲ ಪರಿಸರ ನಿರ್ವಹಣೆಯ ಬಗ್ಗೆಯೂ ನಾವು ಮಾತನಾಡಬೇಕಾಗಿದೆ ದೊಡ್ಡ ವಲಯವು ನೈಸರ್ಗಿಕ ವಿಕೋಪಕ್ಕೆ ಸಂಬಂಧಿಸಿದ ಅಪಾಯಗಳನ್ನು ಹೇಗೆ ಕಡಿಮೆ ಮಾಡುತ್ತದೆ ಏಕೆಂದರೆ ಅದು ನಿಮಗೆ ತಿಳಿದಿರುವ ಕಥೆ ಕೋಳಿ ಮತ್ತು ಮೊಟ್ಟೆ ಇಲ್ಲಿ ಅದು ದೊಡ್ಡದಾಗುತ್ತದೆ ಅದು ಚಿಕ್ಕದಾಗಿದೆ ಅದು ಪರಿಣಾಮ ಬೀರುತ್ತದೆ ನಾವು ಹವಾಮಾನ ಬದಲಾವಣೆಯ ಬಗ್ಗೆ ಮಾತನಾಡುತ್ತೇವೆ ಹವಾಮಾನ ಬದಲಾವಣೆಯ ಹೊಂದಾಣಿಕೆ ಮತ್ತು ವಿಪತ್ತು ಅಪಾಯದ ಕಡಿತದ ನಡುವೆ ಸಂಬಂಧವಿದೆಯೇ ಆದ್ದರಿಂದ ಐದನೇ ತತ್ವ ಎಲ್ಲಾ ಹಂತಗಳಲ್ಲಿ ಪರಿಣಾಮಕಾರಿ ಪ್ರತಿಕ್ರಿಯೆಗಾಗಿ ವಿಪತ್ತು ಸಿದ್ಧತೆಯನ್ನು ಬಲಪಡಿಸುತ್ತದೆ ಆದ್ದರಿಂದ ವಿಪತ್ತು ಸನ್ನದ್ಧತೆ ಮತ್ತು ಪ್ರತಿಕ್ರಿಯೆಯಲ್ಲಿ ವೃತ್ತಿನಿರತರು ಪ್ರಮುಖ ಪಾತ್ರವನ್ನು ಹೊಂದಿದ್ದಾರೆ ಮತ್ತು ಯಾವುದೇ ದುರಂತದ ಮಾನವ ಮತ್ತು ಆರ್ಥಿಕ ನಷ್ಟವನ್ನು ಹೊರಗಿಡಬೇಕು ಮತ್ತು ಯಾವ ರೀತಿಯ ದುರಸ್ತಿ ಮತ್ತು ಪುನರ್ನಿರ್ಮಾಣಕ್ಕೆ ವೆಚ್ಚವಾಗುತ್ತದೆ ಮತ್ತು ಸ್ಥಳೀಯ ಕೌಶಲ್ಯಗಳನ್ನು ಹೇಗೆ ಸಂಗ್ರಹಿಸುವುದು ಸಂಪನ್ಮೂಲಗಳನ್ನು ಹೇಗೆ ಸಂಗ್ರಹಿಸುವುದು ಆದ್ದರಿಂದ ಈ ಎಲ್ಲಾ ವಿಷಯಗಳು ಗಣನೆಗೆ ಬರುತ್ತವೆ ನಾವು ನಿರ್ಮಾಣ ಕ್ಷೇತ್ರದ ಬಗ್ಗೆ ಮಾತನಾಡುವಾಗ ಮಾರ್ಗದರ್ಶಿಯು ನಿರ್ಮಿಸಿದ ಪರಿಸರವನ್ನು ವಿವರಿಸುತ್ತದೆ ಇದು ಮಾನವ ವಸಾಹತುಗಳು ಕಟ್ಟಡ ಮತ್ತು ಮೂಲ ಸೌಕರ್ಯ ಸಾರಿಗೆ ಶಕ್ತಿ ನೀರು ಮತ್ತು ತ್ಯಾಜ್ಯ ಮತ್ತು ಸಂಬಂಧಿತ ಸೇವೆಗಳನ್ನು ಸಾಮಾನ್ಯ ಪರಿಭಾಷೆಯಲ್ಲಿ ಉಲ್ಲೇಖಿಸುತ್ತದೆ ಮತ್ತು ಇದು ಒಳಗೊಂಡಿದೆ ವಾಣಿಜ್ಯ ಆಸ್ತಿ ಮತ್ತು ನಿರ್ಮಾಣ ಕೈಗಾರಿಕೆಗಳು ಮತ್ತು ನಿರ್ಮಾಣ ಕ್ಷೇತ್ರದ ಮತ್ತು ಸಂಬಂಧಿತ ವೃತ್ತಿಗಳು ಒಳಗೊಂಡಿದೆ ಆದ್ದರಿಂದ ನಾವು ವೃತ್ತಿಪರರ ಬಗ್ಗೆ ಮಾತನಾಡುವಾಗ ನಿರ್ಮಾಣ ಕ್ಷೇತ್ರದ ವೃತ್ತಿಪರ ಪದವು ನಾವು ಪ್ರಾಥಮಿಕವಾಗಿ ತಾಂತ್ರಿಕ ಬೆಂಬಲ ಸೇವೆಗಳು ಸಮಾಲೋಚನೆ ಮತ್ತು ಸ೦ಕ್ಷಿಪ್ತ ವಿವರ ವಿನ್ಯಾಸ ಯೋಜನೆ ಯೋಜನಾ ನಿರ್ವಹಣೆ ಮತ್ತು ಅನುಷ್ಠಾನವನ್ನು ಒದಗಿಸುವ ಬಗ್ಗೆ ನಾವು ಉಲ್ಲೇಖಿಸುವ ಅಭ್ಯಾಸಕಾರರನ್ನು ಒಳಗೊಂಡಿರುತ್ತದೆ ಅಲ್ಲದೆ ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ ಅಧ್ಯಯನಗಳು ಸೇರಿದಂತೆ ತಾಂತ್ರಿಕ ವೈಫಲ್ಯಗಳನ್ನು ತನಿಖೆ ಮಾಡುವ ಯಾರಾದರನ್ನು ಒಳಗೊಂಡಿರುತ್ತದೆ ಅವರು ನೇರವಾಗಿ ಗ್ರಾಹಕ ಮೂಲಕ ಅಥವಾ ಪರೋಕ್ಷವಾಗಿ ಗುತ್ತಿಗೆದಾರರ ಮೂಲಕ ಕೆಲಸ ಮಾಡಬಹುದು ಆದ್ದರಿಂದ ಈ ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನಗಳ ಹೊರತಾಗಿ ಅಪಾಯಗಳನ್ನು ಕಡಿಮೆ ಮಾಡುವಲ್ಲಿ ನಿರ್ಣಾಯಕ ಪ್ರಭಾವವನ್ನು ಹೊಂದಿರುವ ನೀತಿಗಳು ಮಾನದಂಡಗಳು ಕೋಡ್ಗಳು ಮತ್ತು ನಿಯಂತ್ರಕ ಚೌಕಟ್ಟುಗಳ ವಿನ್ಯಾಸ ಮತ್ತು ಅನುಷ್ಠಾನದ ಬಗ್ಗೆ ಅವರು ಹೆಚ್ಚು ಕಾಳಜಿ ವಹಿಸುತ್ತಾರೆ ಮತ್ತು ಪ್ರಸರಣ ಭಾಗವನ್ನು ಹೊರತುಪಡಿಸಿ ತರಬೇತಿ ಮತ್ತು ವೃತ್ತಿಪರ ಶಿಕ್ಷಣ ಮತ್ತು ಸಂಶೋಧನೆಯೊಂದಿಗೆ ಅವರು ಜ್ಞಾನವನ್ನು ಹೇಗೆ ಪ್ರಸಾರ ಮಾಡುತ್ತಾರೆ ಎಂಬುದನ್ನು ಒಳಗೊಂಡಿರುತ್ತದೆ ಆದ್ದರಿಂದ ನಾವು ಪರಿಣತಿಯ ಗುಂಪನ್ನು ಹೊಂದಿದ್ದೇವೆ ಸರ್ವೇಯರ್ಗಳು ಇಂಜಿನಿಯರ್ಗಳು ವಾಸ್ತುಶಿಲ್ಪಿಗಳು ಸಹಜವಾಗಿ ವಾಸ್ತುಶಿಲ್ಪದ ವೃತ್ತಿಯಲ್ಲಿ ನಾವು ಬಿಲ್ಡರ್ ಮತ್ತು ಕ್ಲೈಂಟ್ ಅನ್ನು ಹೊಂದಿದ್ದೇವೆ ಆದರೆ ವಿಪತ್ತಿನ ಸಂದರ್ಭದಲ್ಲಿ ಅದು ಸಂದರ್ಭಕ್ಕೆ ಅನುಗುಣವಾಗಿ ಬದಲಾಗುತ್ತದೆ ಆದ್ದರಿಂದ ಯಾವ ಪರಿಣತಿಯನ್ನು ಮತ್ತು ಯಾವಾಗ ಬಳಸಬೇಕು ಎಂಬುದು ಮುಖ್ಯ ಪ್ರಶ್ನೆ ಇದು ಈ ಸಂಪೂರ್ಣ ಮಾರ್ಗದರ್ಶಿ ಮಾತನಾಡುವ ಅತ್ಯಂತ ಮೂಲಭೂತ ಪ್ರಶ್ನೆಯಾಗಿದೆ ಆದ್ದರಿಂದ ಇದಕ್ಕಾಗಿ ವಿಪತ್ತು ನಿರ್ವಹಣೆಯನ್ನು ಅರ್ಥಮಾಡಿಕೊಳ್ಳುವ ಪ್ರಕ್ರಿಯೆಯನ್ನು ಹೇಗೆ ನೋಡಬಹುದು ಎಂಬುದನ್ನು ತಂಡವು ಅರ್ಥಮಾಡಿಕೊಂಡಿದೆ ಅವರು 7 ಹಂತಗಳನ್ನು ಗುರುತಿಸಿದ್ದಾರೆ ಒಂದು ಅಪಾಯ ಮತ್ತು ದುರ್ಬಲತೆಯ ಮೌಲ್ಯಮಾಪನ ಅಪಾಯ ತಗ್ಗಿಸುವಿಕೆ ವಿಪತ್ತು ಸನ್ನದ್ಧತೆ ಮತ್ತು ವಿಪತ್ತು ಪೂರ್ವ ಯೋಜನೆ ತುರ್ತು ಪರಿಹಾರ ಆರಂಭಿಕ ಚೇತರಿಕೆ ಮತ್ತು ಪರಿವರ್ತನೆ ಪುನರ್ನಿರ್ಮಾಣ ಪುನರ್ನಿರ್ಮಾಣದ ನಂತರದ ಅಭಿವೃದ್ಧಿ ವಿಮರ್ಶೆ ಮತ್ತು ತಗ್ಗಿಸುವಿಕೆ ಎಂದು ಗುರುತಿಸಿದ್ದಾರೆ ಆದ್ದರಿಂದ ನಾವು ರೇಖೆಯನ್ನು ಎಳೆಯುವ ಸ್ಥಳದಿಂದ ನಾವು ಮಾತನಾಡುತ್ತಿದ್ದೇವೆ ಆದ್ದರಿಂದ ಇದು ಹೆಚ್ಚು ಪೂರ್ವ ಅವಧಿ ಮತ್ತು ದೀರ್ಘಾವಧಿಯಾಗಿರುತ್ತದೆ ಆದ್ದರಿಂದ ಅವರು ದುರಂತದ ಮೊದಲು ವಿಪತ್ತಿನ ಸಮಯದಲ್ಲಿ ಮತ್ತು ನಂತರದ ವಿಪತ್ತಿನ ಪ್ರಕ್ರಿಯೆಯನ್ನು ಈ ರೀತಿ ನೋಡಿದ್ದಾರೆ ಆದ್ದರಿಂದ ಆ ಪ್ರಕ್ರಿಯೆಯಲ್ಲಿ ಅವರು ವರ್ಗೀಕರಿಸಿದ್ದಾರೆ ಆದ್ದರಿಂದ ವಿಪತ್ತು ಪರಿಣಾಮದಿಂದ ಅಪಾಯ ನಿರ್ವಹಣೆ ಮತ್ತು ಪ್ರತಿಕ್ರಿಯೆ ಹೇಗೆ ಸುರುಳಿಯಾಗುತ್ತದೆ ಎಂಬ ಪರಿಕಲ್ಪನಾ ತಿಳುವಳಿಕೆ ನೀವು ಅವುಗಳನ್ನು ಸುರಕ್ಷಿತಗೊಳಿಸುವುದು ತೆರವುಗೊಳಿಸುವುದು ಮುಂತಾದ ಕೆಲವು ದಿನಗಳವರೆಗೆ ಮಾತ್ರ ಸಂಭವಿವುದು ತಕ್ಷಣದ ಪ್ರತಿಕ್ರಿಯೆಯಾಗಿ ಜನರನ್ನು ರಕ್ಷಿಸುವುದು ಅವಶೇಷಗಳನ್ನು ತೆರವುಗೊಳಿಸುವುದು ನೀರು ಮತ್ತು ಆಹಾರವನ್ನು ಪೂರೈಸುವುದು ಮತ್ತು ನಂತರ ಅವರು ಜೀವನೋಪಾಯವನ್ನು ಹೇಗೆ ಭದ್ರಪಡಿಸಿಕೊಳ್ಳುತ್ತಾರೆ ಅಥವಾ ಅವರು ತಮ್ಮ ಕೆಲಸಗಳಿಗೆ ಹೇಗೆ ಹೋಗುತ್ತಾರೆ ಅಥವಾ ಅವರು ಕೆಲವು ತಾತ್ಕಾಲಿಕ ಆರಂಭಿಕ ಚೇತರಿಕೆಯಲ್ಲಿ ಸಹಾಯ ಹೇಗೆ ಒದಗಿಸಬಹುದು ಮತ್ತು ಪುನರ್ನಿರ್ಮಾಣದ ಹಂತವನ್ನು ಒಬ್ಬರು ನೋಡಬಹುದು ಮತ್ತು ಅಲ್ಲಿ ನಾವು ಈ ಬಗ್ಗೆ ಮಾತನಾಡುವಾಗ ನಾವು ಸುಸ್ಥಿರ ಅಭಿವೃದ್ಧಿಯನ್ನು ಹೇಗೆ ಸಂಯೋಜಿಸಬಹುದು ಎಂದು ನಾವು ಅರ್ಥಮಾಡಿಕೊಳ್ಳಬೇಕು ಮತ್ತು ದುರಂತವನ್ನು ತಡೆಗಟ್ಟುವಿಕೆ ಮತ್ತು ಸುಸ್ಥಿರ ಅಭಿವೃದ್ಧಿತ ನೋಡಬೇಕು ಆದ್ದರಿಂದ ನೀವು ಅದನ್ನು ರಚಿಸಬೇಕಾಗಿದೆ ಏಕೆಂದರೆ ಇದು ಮತ್ತೆ ಪುನರಾವರ್ತಿಸಬಹುದು ಏಕೆಂದರೆ ಅದೇ ಘಟನೆಯು ಅದೇ ಸ್ಥಳದಲ್ಲಿ ಮತ್ತೆ ಮತ್ತೆ ಸಂಭವಿಸಬಹುದು ಆದ್ದರಿಂದ ಒಬ್ಬರು ಇದನ್ನು ಹೇಗೆ ಅರ್ಥಮಾಡಿಕೊಳ್ಳಬಹುದು ಮತ್ತು ಅದನ್ನು ಹೇಗೆ ಯೋಜಿಸಬಹುದು ಇದರಿಂದ ನೀವು ನಂತರ ಈ ಅಪಾಯಗಳನ್ನು ಕಡಿಮೆ ಮಾಡಬಹುದು ಆದ್ದರಿಂದ ದುರ್ಬಲ ಸಮುದಾಯಗಳ ಸ್ಥಿತಿಸ್ಥಾಪಕತ್ವವನ್ನು ಸುಧಾರಿಸಲು ಮತ್ತು ಮುಂದಿನ ಅಪಾಯಗಳನ್ನು ಕಡಿಮೆ ಮಾಡಲು ವಿಪತ್ತು ನಿರ್ವಹಣಾ ಪ್ರಕ್ರಿಯೆಯನ್ನು ನಿಮಗೆ ತಿಳಿಸಲು ಪ್ರಯತ್ನಿಸುತ್ತಾರೆ ಆದ್ದರಿಂದ ಇಲ್ಲಿ ಚಕ್ರವು ವಾಸ್ತವವಾಗಿ ಕಾಲಾನಂತರದಲ್ಲಿ ತೆರೆದುಕೊಳ್ಳುವುದನ್ನು ತೋರಿಸುತ್ತದೆ ಮತ್ತು ವಿಪತ್ತು ನಿರ್ವಹಣೆ ಪ್ರಕ್ರಿಯೆಯಲ್ಲಿ ಸುಸ್ಥಿರ ಅಭಿವೃದ್ಧಿಯನ್ನು ಸಾಧಿಸುವ ಅವಕಾಶವನ್ನು ನೀಡುತ್ತದೆ ಆದ್ದರಿಂದ ನೀವು ಸುಸ್ಥಿರ ಅಭಿವೃದ್ಧಿಯನ್ನು ಸಾಧಿಸಲು ಬಯಸಿದರೆ ಅಪಾಯ ಮತ್ತು ದುರ್ಬಲತೆಯನ್ನು ಕಡಿಮೆ ಮಾಡುವ ಮತ್ತು ಸಾಮರ್ಥ್ಯವನ್ನು ಹೆಚ್ಚಿಸುವ ಮತ್ತು ವಿಪತ್ತು ತಡೆಗಟ್ಟುವ ಗುರಿಯತ್ತ ಸ್ಥಳೀಯ ಸಮುದಾಯಗಳ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸುವ ವಿಪತ್ತಿನ ಪೂರ್ವ ಪರಿಸ್ಥಿತಿಗಳನ್ನು ನೀವು ಅರ್ಥಮಾಡಿಕೊಳ್ಳಬೇಕು ಇದರಿಂದ ಅದು ಸಮುದಾಯಗಳಿಗೆ ಮತ್ತಷ್ಟು ಸಹಾಯ ಮಾಡುತ್ತದೆ ಆದ್ದರಿಂದ ಈ ಎಲ್ಲಾ 7 ಹಂತಗಳನ್ನುಸಮಯದೊಂದಿಗೆ ಪಟ್ಟಿ ಮಾಡಲಾಗಿದೆ ಮತ್ತು 4 ವಿಭಿನ್ನ ವೃತ್ತಿಪರರು ವಾಸ್ತುಶಿಲ್ಪಿಗಳು ಸರ್ವೇಯರ್ಗಳು ಯೋಜಕರು ಎಂಜಿನಿಯರ್ಗಳು ಇದು ಒಂದು ರೀತಿಯ ಚೌಕಟ್ಟಾಗಿದ್ದು ಅವರು ಸಂಪೂರ್ಣ ಮಾರ್ಗದರ್ಶಿಯನ್ನು ವಿವರಿಸಲು ಪ್ರಯತ್ನಿಸುತ್ತಾರೆ ಈಗ ನಾವು ಕೆಲವು ಚಟುವಟಿಕೆಗಳನ್ನು ಹೇಳೋಣ ಅಪಾಯ ಮತ್ತು ದುರ್ಬಲತೆಯ ಮೌಲ್ಯಮಾಪನದಲ್ಲಿ ಒಳಗೊಂಡಿರುವ ಚಟುವಟಿಕೆಗಳು ಯಾವುವು ಇದು ಪ್ರಸ್ತುತ ಮತ್ತು ಭವಿಷ್ಯದ ಅಪಾಯಗಳ ಸ್ವರೂಪ ಮತ್ತು ಪರಿಮಾಣದ ಬಗ್ಗೆ ಮಾತನಾಡಬಹುದು ನಾವು ಭೂಕಂಪಗಳನ್ನು ಊಹಿಸುತ್ತಿದ್ದೇವೆಯೇ ನಾವು ಸುನಾಮಿಯನ್ನು ಊಹಿಸುತ್ತಿದ್ದೇವೆಯೇ ಈ ಪ್ರಕ್ರಿಯೆಯಲ್ಲಿ ನಾವು ಭೂಕುಸಿತವನ್ನು ಊಹಿಸುತ್ತೇವೆಯೇ ಭೂಕುಸಿತಕ್ಕೆ ಒಳಗಾಗುವ ಪ್ರದೇಶಗಳು ಮತ್ತು ಆ ಪ್ರಕ್ರಿಯೆಯಲ್ಲಿ ಆಸ್ಪತ್ರೆಗಳು ಶಾಲೆಗಳು ಮುಂತಾದವುಗಳನ್ನು ನಾವು ನಿಜವಾಗಿ ಎಲ್ಲಿ ಸುಗಮಗೊಳಿಸಬಹುದು ಮತ್ತು ಕಂಪ್ಯೂಟರ್ ಮಾಡೆಲಿಂಗ್ ಸ್ಯಾಟಲೈಟ್ ಇಮೇಜ್ GIS ತಂತ್ರಜ್ಞಾನಗಳನ್ನು ಬಳಸುವಲ್ಲಿ ವಿವಿಧ ತಂತ್ರಜ್ಞಾನಗಳನ್ನು ಹೇಗೆ ಬಳಸಬಹುದು ಮತ್ತು ಇದು ಸಮುದಾಯಗಳ ಜ್ಞಾನ ಮತ್ತು ದುರ್ಬಲತೆ ಮತ್ತು ನಿಭಾಯಿಸುವ ಸಾಮರ್ಥ್ಯದ ಬಗ್ಗೆ ಅವರ ಜ್ಞಾನದ ಭಾಗವಹಿಸುವಿಕೆಯೂ ಆಗಿರಬಹುದು ಆದ್ದರಿಂದ ಈ ಎಲ್ಲಾ ವಿಷಯಗಳು ಅಪಾಯ ಮತ್ತು ದುರ್ಬಲತೆಯ ಮೌಲ್ಯಮಾಪನದೊಳಗೆ ಬರುತ್ತವೆ ನೀವು ವಿಪತ್ತುಗಳ ಸಾಮಾಜಿಕ ಕಾರಣವನ್ನು ನೋಡಿದರೆ ದೇವರು ನೈಸರ್ಗಿಕ ಪರಿಸರವನ್ನು ನೀಡಿದ್ದಾನೆ ಮತ್ತು ನಂತರ ಈ ಪರಿಸರವನ್ನು ಹೇಗೆ ವಿತರಿಸಲಾಗಿದೆ ಎಂಬುದನ್ನು ನೀವು ನೋಡಿದರೆ ಅದು ಪ್ರಾದೇಶಿಕವಾಗಿ ವೈವಿಧ್ಯಮಯವಾಗಿದೆ ಇದು ಅವಕಾಶಗಳು ಮತ್ತು ಅಪಾಯಗಳ ಅಸಮಾನ ಹಂಚಿಕೆಯಾಗಿದೆ ದಕ್ಷಿಣ ಅಮೆರಿಕಾದಲ್ಲಿ ಅವರು ಶ್ರೀಮಂತ ಚಿನ್ನದ ಗಣಿಗಳನ್ನು ಹೊಂದಿದ್ದಾರೆ ಆದರೆ ಅವರು ಮತ್ತೆ ಕೆಲವು ವಿಪತ್ತು ಪೀಡಿತ ಪ್ರದೇಶಗಳನ್ನು ಹೊಂದಿದ್ದಾರೆ ಅಂತೆಯೇ ದೇಶದ ಇತರ ಕೆಲವು ಭಾಗಗಳಲ್ಲಿ ಅವರು ಏನನ್ನೂ ಹೊಂದಿಲ್ಲ ಅವರು ಕಡಿಮೆ ಸಂಪನ್ಮೂಲಗಳನ್ನು ಹೊಂದಿದ್ದಾರೆ ಆದ್ದರಿಂದ ಉತ್ತಮ ಅವಕಾಶಗಳು ಮತ್ತು ಅಪಾಯಗಳ ಬಗ್ಗೆ ನಿಸ್ಸಂಶಯವಾಗಿ ಮಾತುಕತೆಗಳು ನಡೆಯುತ್ತವೆ ಮತ್ತು ನಂತರ ಈ ಸಾಮಾಜಿಕ ಪ್ರಕ್ರಿಯೆಯು ಅಸಮಾನ ಪ್ರವೇಶವನ್ನು ನಿರ್ಧರಿಸುತ್ತದೆ ಉದಾಹರಣೆಗೆ ಲಿಂಗ ಮತ್ತು ಸುನಾಮಿ ಸಮಯ ಈಜಲು ಸಾಧ್ಯವಾಗದ ಕಾರಣ ಅನೇಕ ಮಹಿಳೆಯರು ಸಾವನ್ನಪ್ಪಿದ್ದಾರೆ ಎಂದು ನೀವು ಗಮನಿಸಿದ್ದೀರಿ ಪಾಶ್ಚಿಮಾತ್ಯ ಖಂಡದ ಬೇರೆ ಬೇರೆ ಭಾಗದಲ್ಲಿ ಪರಿಣಾಮ ಬೀರಿದರೆ ಅದು ವಿಭಿನ್ನ ಪ್ರಕರಣವಾಗಿರಬಹುದು ಏಕೆಂದರೆ ಅಲ್ಲಿನ ಮಹಿಳೆಯರು ಈಜುವುದನ್ನು ತಿಳಿದಿದ್ದರು ಈಜುವುದನ್ನು ಶಾಲೆಯಲ್ಲಿ ಕಲಿಸಲಾಗುತ್ತದೆ ನೀವು ಸೌದಿಯಲ್ಲಿ ಅದೇ ಕೆಲಸವನ್ನು ಮಾಡಿದರೆ ಆದ್ದರಿಂದ ಮಹಿಳೆಯರಿಗೆ ಕೆಲವು ನಿರ್ಬಂಧಗಳನ್ನು ಹೊಂದಿರುವ ಕಾರಣ ಕೌಶಲ್ಯ ವ್ಯತ್ಯಾಸವು ತುಂಬಾ ದೊಡ್ಡದಾಗಿದೆ ಆದ್ದರಿಂದ ಆ ರೀತಿಯಲ್ಲಿ ಇದು ವಿಭಿನ್ನ ಅವಕಾಶಗಳು ಕೆಲವು ಸಂಪನ್ಮೂಲಗಳಿಗೆ ವಿಭಿನ್ನ ಪ್ರವೇಶ ವಿಭಿನ್ನ ವರ್ಗ ವಿಭಿನ್ನ ಲಿಂಗ ಮತ್ತು ಅಂಗವೈಕಲ್ಯದ ಬಗ್ಗೆ ಸ್ಪಷ್ಟವಾಗಿ ಹೇಳುತ್ತದೆ ಅಂಗವಿಕಲರ ಬಗ್ಗೆ ಏನು ನಿರಾಶ್ರಿತರು ವಲಸೆ ಸ್ಥಿತಿ ಮತ್ತು ನಾವು ಯಾವ ರೀತಿಯ ಸೌಲಭ್ಯಗಳನ್ನು ಒದಗಿಸುತ್ತೇವೆ ಮತ್ತು ಒದಗಿಸುವುದಿಲ್ಲ ರಾಷ್ಟ್ರೀಯ ಮತ್ತು ಅಂತರಾಷ್ಟ್ರೀಯ ಮಟ್ಟದಲ್ಲಿ ಸಾಮಾಜಿಕ ವ್ಯವಸ್ಥೆಗಳು ಮತ್ತು ಅಧಿಕಾರ ಸಂಬಂಧಗಳು ಮತ್ತು ರಾಜಕೀಯ ಮತ್ತು ಆರ್ಥಿಕ ವ್ಯವಸ್ಥೆಗಳು ಮಾಡಲಾಗಿದೆ ಆದ್ದರಿಂದ ಈ ಸಂಪೂರ್ಣ ಕೋಷ್ಟಕ ವಿವಿಧ ಆಯಾಮಗಳು ಅಪಾಯಗಳಿಗೆ ಹೇಗೆ ಕೊಡುಗೆ ನೀಡುತ್ತವೆ ಎಂಬುದರ ಕುರಿತು ಮಾತನಾಡುತ್ತದೆ ನೀವು ಸಂಖ್ಯಾಶಾಸ್ತ್ರೀಯ ಅಂಶದ ಬಗ್ಗೆ ಮಾತನಾಡುತ್ತಿದ್ದರೆ ಸಾಂಕ್ರಾಮಿಕ ರೋಗಶಾಸ್ತ್ರದ ವಿಪತ್ತುಗಳ ಸಂಶೋಧನೆಗಾಗಿ CRED ಕೇಂದ್ರದಿಂದ ಈ ನಿರ್ದಿಷ್ಟ ಕೋಷ್ಟಕವನ್ನು ನೀವು ನೋಡಿದರೆ ಕ್ಷಾಮಗಳು ನಿಧಾನಗತಿಯ ದಾಳಿ ಮತ್ತು ತ್ವರಿತ ದಾಳಿ ಎಂದು ನೀವು ನೋಡುತ್ತೀರಿ ಬರಗಾಲದ ಕ್ಷಾಮವು 86 9 ಸಾವುಗಳು ಆದರೆ ನೀವು ನೋಡುತ್ತಿರುವ ಕ್ಷಿಪ್ರ ದುರಂತವು ಬಹಳ ನಗಣ್ಯವಾಗಿದೆ ಅದೇ ರೀತಿ ರಾಜಕೀಯ ಹಿಂಸಾಚಾರದ ಸಾವುಗಳು 270 ಮಿಲಿಯನ್ ಮತ್ತು 62 4 ರಷ್ಟು ನೀವು ನೋಡಬಹುದು ಮತ್ತು ಈಗ ಪರಿಕರಗಳಲ್ಲಿ ಪ್ರಗತಿ ಕಂಡುಬಂದಿದೆ ಒಬ್ಬ ಸರ್ವೇಯರ್ ಸ್ವಾಭಾವಿಕವಾಗಿ ಹೇಗೆ ಮಾಡಬಹುದು ಮತ್ತು ಜಿಯೋಮ್ಯಾಟಿಕ್ಸ್ ಜನರು ಅಪಾಯದ ರೇಖಾಚಿತ್ರವನ್ನು ಅನ್ನು ಅಭಿವೃದ್ಧಿಪಡಿಸಬಹುದು ಭೂಕುಸಿತ ಪೀಡಿತ ಪ್ರದೇಶ ಇದು ನನ್ನ ಪಿಎಚ್ಡಿ ವಿದ್ಯಾರ್ಥಿ ಅಭಿವೃದ್ಧಿಪಡಿಸಿದ ನಕ್ಷೆ ಜ್ಯಾಮಿತೀಯ ವಿಭಾಗದಿಂದ ನೆರವು ಪಡಿಸಬಹುದು ಮತ್ತು ಅಪಾಯ ಕಡಿತ ಮತ್ತು ತಗ್ಗಿಸುವಿಕೆ ಇಲ್ಲಿ ನಾವು ಯಾವ ರೀತಿಯ ತಂತ್ರಗಳು ಅಥವಾ ನೀತಿ ದೃಷ್ಟಿಕೋನ ಈಗಾಗಲೇ ತಿಳಿದಿರುವ ಅಪಾಯಗಳಿಗೆ ದುರ್ಬಲತೆಯನ್ನು ಕಡಿಮೆ ಮಾಡಲು ನಾವು ಹೇಗೆ ರೂಪಿಸಬಹುದು ಎಂಬುದರ ಕುರಿತು ಮಾತನಾಡುತ್ತೇವೆ ಮತ್ತು ದುರ್ಬಲ ರಚನೆಗಳನ್ನು ಹೇಗೆ ಬಲಪಡಿಸುವುದು ಅಪಾಯಕಾರಿ ಪ್ರದೇಶದಲ್ಲಿ ಕಟ್ಟಡದ ನಿರ್ಮಾಣವನ್ನು ತಡೆಯುವುದು ಎಂಬುದರ ಕುರಿತು ನಾವು ಮಾತನಾಡಬೇಕು ಆದ್ದರಿಂದ ನಾವು ಆ ಚಟುವಟಿಕೆಗಳನ್ನು ಹೇಗೆ ತಡೆಯಬಹುದು ಮತ್ತು ಸ್ವತ್ತುಗಳನ್ನು ನಿರಂತರತೆ ಸಮುದಾಯ ಆಧಾರಿತ ವಿಪತ್ತು ಸನ್ನದ್ಧತೆ ನಿರ್ವಹಿಸುವುದು ಆದ್ದರಿಂದ ಇವೆಲ್ಲವೂ ಅಪಾಯದ ಕಡಿತ ಮತ್ತು ತಗ್ಗಿಸುವಿಕೆಯ ಅಡಿಯಲ್ಲಿ ಬರುತ್ತದೆ ನಾವು ಕಟ್ಟಡದ ನಿಯಮಗಳ ಬಗ್ಗೆ ಮಾತನಾಡುವಾಗ ನೀವು ಏನನ್ನಾದರೂ ತಡೆಯಬೇಕಾದರೆ ಮತ್ತು ವಾಸ್ತವವಾಗಿ ಕ್ಯಾಸಿಡಿ ಜಾನ್ಸನ್ ಅವರ ಕಟ್ಟಡದ ಬಗೆಗಿನ ಉಪನ್ಯಾಸ ವಿಶೇಷವಾಗಿ ಕಡಿಮೆ ಮತ್ತು ಮಧ್ಯಮ ಆದಾಯ ಗುಂಪಿನ ದೇಶಗಳು ಬಗ್ಗೆ ಮಾತನಾಡುತ್ತಿದ್ದರು ಆದ್ದರಿಂದ ವಿಪತ್ತು ಅಪಾಯದ ಕಡಿತದ ಕುರಿತು ಜಾಗತಿಕ ಮೌಲ್ಯಮಾಪನ ವರದಿಯು ವಿಶೇಷವಾಗಿ ಭೂ ಬಳಕೆ ಯೋಜನೆ ಮತ್ತು ಕಟ್ಟಡಕ್ಕಾಗಿ ನಿಯಂತ್ರಕ ಚೌಕಟ್ಟುಗಳ ಮೇಲೆ ಕೇಂದ್ರೀಕರಿಸುತ್ತದೆ ಮತ್ತು ನೀವು ಅದನ್ನು ನೋಡಿದರೆ ಇದು ಸಾಮಾನ್ಯವಾಗಿ ಪರಿಣಾಮ ಬೀರುವ ಅನೌಪಚಾರಿಕ ವಸಾಹತುಗಳ ಬಗ್ಗೆ ಮಾತನಾಡುತ್ತದೆ ಇದು ಕಟ್ಟಡ ಮತ್ತು ನಿರ್ಮಾಣ ಮಟ್ಟದ ಬಗ್ಗೆ ಮಾತನಾಡುತ್ತದೆ ಇದು ಯೋಜನೆ ಮತ್ತು ಭೂ ನಿರ್ವಹಣೆಯಾಗಿದೆ ಆದ್ದರಿಂದ ಇವು ಎರಡು ವಿಭಿನ್ನ ಮಾಪಕಗಳು ಅದನ್ನು ಒಳಗೊಳ್ಳಲು ಪ್ರಯತ್ನಿಸಬೇಕು ಮತ್ತು ವಿಪತ್ತು ಸನ್ನದ್ಧತೆ ಮತ್ತು ಪೂರ್ವ ವಿಪತ್ತು ಯೋಜನೆ ಆದ್ದರಿಂದ ನಾವು ಯಾವ ರೀತಿಯ ಕೌಶಲ್ಯಗಳನ್ನು ನೀಡಬೇಕಾಗಿದೆ ಮತ್ತು ನಾವು ಅದನ್ನು ಹೇಗೆ ಸಿದ್ಧಪಡಿಸಬೇಕು ಮತ್ತು ದುರಂತದ ನಂತರ ತುರ್ತು ನೀರು ಸರಬರಾಜು ಮತ್ತು ನೈರ್ಮಲ್ಯದ ಬಗ್ಗೆ ಮಾತನಾಡಬೇಕು ಹುದ್ಹುದ್ ಚಂಡಮಾರುತದ ನಂತರ ರಸ್ತೆಗಳ ಸಂಪರ್ಕ ಕಡಿತಗೊಂಡಿತು ಮತ್ತು ಕರಾವಳಿ ಪ್ರದೇಶದ ಅನೇಕ ಸಂತ್ರಸ್ತರಿಗೆ ಕುಡಿಯಲು ನೀರು ಕೂಡ ಸಿಕ್ಕಿಲ್ಲ ಎಂದು ನಿಮ್ಮಲ್ಲಿ ಯಾರಿಗಾದರೂ ನೆನಪಿದೆಯೇ ಎಂದು ನನಗೆ ತಿಳಿದಿಲ್ಲ ಸಂಪರ್ಕದ ಸಮಸ್ಯೆಗಳಿಂದಾಗಿ ಕೆಲವು ಮೂಲಭೂತ ಅಗತ್ಯಗಳನ್ನು ಪೂರೈಸಲು ಅವರಿಗೆ ಸಾಧ್ಯವಾಗಲಿಲ್ಲ ಅಂತೆಯೇ ಕಾಶ್ಮೀರ ಪ್ರವಾಹದಲ್ಲಿ ಒಂದು ವಾರ ಅಥವಾ ಎರಡು ವಾರಗಳ ನಂತರ ಅದು ವಿಭಿನ್ನ ವಿಪತ್ತುಗಳಿಗೆ ಕಾರಣವಾಯಿತು ಸಾಂಕ್ರಾಮಿಕ ಮತ್ತು ಸ್ಥಳೀಯ ರೋಗಗಳು ನೀರು ಕಡಿಮೆಯಾಗಿ ವಿವಿಧ ಸೊಳ್ಳೆಗಳು ಸಂತಾನೋತ್ಪತ್ತಿ ಮಾಡುತ್ತವೆ ಮತ್ತು ಇದು ವಿಭಿನ್ನ ಪರಿಣಾಮಗಳನ್ನು ಉಂಟುಮಾಡಿದೆ ತುರ್ತು ಪರಿಹಾರದಲ್ಲಿ ಲಾಜಿಸ್ಟಿಕ್ ಯೋಜನೆ ನೀವು ಈ ವಸ್ತುಗಳನ್ನು ಹೇಗೆ ಸಂಗ್ರಹಿಸಬಹುದು ತಾತ್ಕಾಲಿಕ ಟೆಂಟ್ಗಳು ಆಹಾರ ಆಶ್ರಯ ಮತ್ತು ನಾವು ಅವುಗಳನ್ನು ಹೇಗೆ ಸಾಗಿಸಬಹುದು ಜಾನುವಾರುಗಳನ್ನು ರಕ್ಷಿಸಲಾಗಿದೆ ಎಂದು ನಾವು ಹೇಗೆ ಖಚಿತಪಡಿಸಿಕೊಳ್ಳಬಹುದು ಎಂಬುದನ್ನು ನೋಡಬೇಕು ಆದ್ದರಿಂದ ಈ ಎಲ್ಲಾ ಅಂಶಗಳು ಪರಿಹಾರ ಆಶ್ರಯಗಳು ಮತ್ತು ಆಶ್ರಯ ಸಾಮಗ್ರಿಗಳು ಆದ್ದರಿಂದ ಏನಾದರೂ ಸಂಭವಿಸಿದಲ್ಲಿ ಅವುಗಳನ್ನು ಹೇಗೆ ರಕ್ಷಿಸುವುದು ಮತ್ತು ನಾವು ಯಾವ ರೀತಿಯ ತಾತ್ಕಾಲಿಕ ರಚನೆಗಳನ್ನು ನಿರ್ಮಿಸಿದ್ದೇವೆ ಮತ್ತು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಇದು ಎಲ್ಲಾ ಸಿದ್ಧತೆಯಾಗಿದೆ ಯೋಜನೆ ಮತ್ತು ನಿರ್ವಹಣೆ ನೋಡಬೇಕು ಆದ್ದರಿಂದ ಇಲ್ಲಿ ಕಾರ್ಯತಂತ್ರದ ಕ್ರಿಯಾ ಯೋಜನೆ ಮತ್ತು ಈ ತಕ್ಷಣದ ಪರಿಹಾರ ಪರಿಸ್ಥಿತಿಗಳನ್ನು ಹೇಗೆ ನಿರ್ವಹಿಸಬೇಕು ಏಕೆಂದರೆ ವಿವಿಧ ಅಂಶಗಳ ಪ್ರವೇಶವಾಗುತ್ತದೆ GIS ಆಧಾರಿತ ಡೇಟಾಬೇಸ್ ಅನ್ನು ಬಳಸಿಕೊಂಡು ಸರ್ವೇಯರ್ ಗಳು ಹೇಗೆ ತಯಾರಿ ನಡೆಸಬಹುದು ಭವಿಷ್ಯದ ಅಪಾಯದ ಘಟನೆಗಳಿಗೆ ಅವರು ಹೇಗೆ ಸಿದ್ಧರಾಗುತ್ತಾರೆ ಎಂಬುದಕ್ಕೆ ಉತ್ತಮ ಉದಾಹರಣೆಯಂತೆ ನಡೆಸಬಹುದು ಆರಂಭಿಕ ಚೇತರಿಕೆ ಮತ್ತು ಸ್ಥಿತ್ಯಂತರದಲ್ಲಿ ಇದು ಪರಿಹಾರ ಹಂತದಿಂದ ಚಲಿಸುತ್ತದೆ ಅಲ್ಲಿ ನಾವು ಭೌತಿಕ ಸ್ಥಿತಿಗಳ ಸಮೀಕ್ಷೆಯನ್ನು ಹೇಗೆ ಮಾಡಬಹುದು ಎಂಬುದರ ಕುರಿತು ಮಾತನಾಡುತ್ತೇವೆ ಯಾರಿಗೆ ಹೇಗೆ ಅನುಕೂಲ ಕಲ್ಪಿಸುವುದು ಈ ಗ್ರಾಮಕ್ಕೆ ಎಷ್ಟು ಮನೆಗಳು ಮತ್ತು ಯಾವ ಗ್ರಾಮಕ್ಕೆ ನಾವು ಆದ್ಯತೆ ನೀಡಬೇಕು ಆದ್ದರಿಂದ ಈ ಎಲ್ಲಾ ಭಾಗವನ್ನು ನೀಡಬೇಕು ಮತ್ತು ಇಲ್ಲಿ ನಾವು ಪರಿಹಾರ ಪ್ಯಾಕೇಜ್ಗಳು ಸಮುದಾಯ ಸಂಪನ್ಮೂಲ ಮ್ಯಾಪಿಂಗ್ನೊಂದಿಗೆ ಕ್ಷಿಪ್ರ ಮ್ಯಾಪಿಂಗ್ ಅಭ್ಯಾಸಗಳು ವಸತಿ ಅಗತ್ಯಗಳು ಭೂ ಸಮೀಕ್ಷೆ ಮತ್ತು ಸ್ವಾಧೀನದ ಬಗ್ಗೆ ಮಾತನಾಡುತ್ತೇವೆ ಏಕೆಂದರೆ ನಾವು ಯಾವುದೇ ತಾತ್ಕಾಲಿಕ ಆಶ್ರಯವನ್ನು ನೀಡಲು ಬಯಸಿದರೆ ಮುಖ್ಯವಾದ ಭಾಗ ಇಲ್ಲಿದೆ ನೀವು ಎಲ್ಲಿ ಒದಗಿಸುತ್ತೀರಿ ಸ್ಥಳಾವಕಾಶ ಎಲ್ಲಿದೆ ಸುರಕ್ಷಿತ ಸ್ಥಳ ಯಾವುದು ಮತ್ತು ಅದನ್ನು ಹೇಗೆ ಮಾತುಕತೆ ನಡೆಸುವುದು ಹಾಗಾಗಿ ಇದೆಲ್ಲವೂ ಭೂಮಾಪನ ಮತ್ತು ಸ್ವಾಧೀನದಲ್ಲಿ ಬರುತ್ತದೆ ವಸತಿ ಅಗತ್ಯಗಳು ಎಷ್ಟು ಜನರಿಗೆ ಅಥವಾ ಇಡೀ ಗ್ರಾಮಕ್ಕೆ ನೀಡಲಾಗಿದೆ ಅಥವಾ ಹಾನಿಗೊಳಗಾದ ಭಾಗಶಃ ಹಾನಿಗೊಳಗಾದ ಅಥವಾ ಸಂಪೂರ್ಣವಾಗಿ ಹಾನಿಗೊಳಗಾದ ಜನರ ಗುಂಪಿಗೆ ಆದ್ದರಿಂದ ಈ ಸಂಪೂರ್ಣ ಆಡಿಟ್ ಪ್ರಕ್ರಿಯೆಯು ಮುಂದುವರಿಯುತ್ತದೆ ಮತ್ತು ಅಲ್ಲಿ ಒಬ್ಬರು ನೋಡಬೇಕಾಗಿದೆ ಉದಾಹರಣೆಗೆ ಬಲಭಾಗದಲ್ಲಿ ನೀವು ಅದೇ ರೀತಿಯ ಚಟುವಟಿಕೆಗಳನ್ನು ನೋಡುತ್ತೀರಿ ಪರಿಹಾರ ಪ್ಯಾಕೇಜ್ನ ಭಾಗವಾಗಿರುವ ಕಟ್ಟಡ ಸಾಮಗ್ರಿಗಳು ಮತ್ತು ತಂತ್ರಜ್ಞಾನದ ಆಯ್ಕೆಗೆ ವಾಸ್ತುಶಿಲ್ಪಿಗಳು ಸಲಹೆ ನೀಡುತ್ತಾರೆ ಅಂತೆಯೇ ಸರ್ವೇಯರ್ಗಳು ಹಣಕಾಸಿನ ಪರಿಹಾರದ ಬಗ್ಗೆ ಮಾತನಾಡುತ್ತಾರೆ ಪ್ರತಿ ಕುಟುಂಬಕ್ಕೆ ನಗದು ವೆಚ್ಚಗಳ ಸ್ಥಗಿತಕ್ಕೆ ಸಲಹೆ ನೀಡುತ್ತಾರೆ ಆದ್ದರಿಂದ ಪ್ರತಿ ಯೂನಿಟ್ಗೆ ಇಷ್ಟು ವೆಚ್ಚ ಮತ್ತು ಗುಣಾತ್ಮಕ ವೆಚ್ಚ ಮತ್ತು ವೈಯಕ್ತಿಕ ಪ್ರಯೋಜನಗಳ ಬಗ್ಗೆ ಯೋಜಕರು ಮಾತನಾಡುತ್ತಾರೆ ಆದ್ದರಿಂದ ಅವರು ಒಟ್ಟಾರೆ ಪ್ರಕ್ರಿಯೆಯನ್ನು ವೈಯಕ್ತಿಕವಾಗಿ ನೋಡುತ್ತಾರೆ ಮತ್ತು ಇಲ್ಲಿ ಅವರು ನಿರ್ಮಾಣ ವಿಧಾನಗಳ ಬಗ್ಗೆ ಮಾತನಾಡುತ್ತಾರೆ ಯಾವ ರೀತಿಯ ವಿಧಾನಗಳು ಪ್ರಿಫ್ಯಾಬ್ ವಿಧಾನಗಳನ್ನು ಬಳಸಲಿದ್ದೇವೆ ಅಥವಾ ಕೆಲವು ಸಾಂಪ್ರದಾಯಿಕ ವಿಧಾನಗಳನ್ನು ನಾವು ಬಳಸಲಿದ್ದೇವೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ನಾನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ ಆದ್ದರಿಂದ ವಾಸ್ತುಶಿಲ್ಪಿಗಳು ಸಮುದಾಯ ಗುಂಪುಗಳು ಮತ್ತು ಮನೆಗಳೊಂದಿಗೆ ಸಮೀಕ್ಷೆಗಳನ್ನು ಕೈಗೊಳ್ಳಲು ಸಾಮಾಜಿಕ ಅಭಿವೃದ್ಧಿ ಸಂಸ್ಥೆಗಳೊಂದಿಗೆ ಕೆಲಸ ಮಾಡುತ್ತಾರೆ ಏಕೆಂದರೆ ಆವಾಸಸ್ಥಾನ ಮ್ಯಾಪಿಂಗ್ ಅಭ್ಯಾಸವನ್ನು ಒಬ್ಬರು ಅರ್ಥಮಾಡಿಕೊಳ್ಳಬೇಕು ಉದಾಹರಣೆಗೆ ತರಂಗಂಬಾಡಿ ಬೆನ್ನಿ ಕುರಿಯಕೋಸ್ ಮತ್ತು ಅವರ ತಂಡ ಅವರು ಸಮುದಾಯಗಳೊಂದಿಗೆ ಕೆಲಸ ಮಾಡುತ್ತಾರೆ ಅವರು ಸುನಾಮಿ ಬಂದಾಗಲೂ ಅವರು ಹಾನಿಗೊಳಗಾದ ಪ್ರದೇಶವನ್ನು ಸಹ ಪಡೆಯಲಿಲ್ಲ ಅವರು ಸಮುದಾಯಗಳೊಂದಿಗೆ ಕೆಲಸ ಮಾಡುತ್ತಾರೆ ಕೆಲವು ಸಮಯಗಳಲ್ಲಿ ಯಾವುದೇ ದಾಖಲೆಗಳು ಉಳಿದಿಲ್ಲ ಆದ್ದರಿಂದ ನೀವು ಅದರ ದಾಖಲೆಯನ್ನು ಹೇಗೆ ಮಾಡಬೇಕು ಆದ್ದರಿಂದ ಸರ್ವೇಯರ್ ನೋಡುತ್ತಾರೆ ತದನಂತರ ಅವರು ಭಾಗವಹಿಸುವ ಸಮೀಕ್ಷೆಗಳನ್ನು ನೋಡುತ್ತಾರೆ ಎಂದು ನಿಮಗೆ ತಿಳಿದಿದೆ ಸಹಜವಾಗಿ ನೀವು ಇಲ್ಲಿ ಕೆಲವು ಅತಿಕ್ರಮಣವನ್ನು ನೋಡಬಹುದು ಮತ್ತು ಇಂಜಿನಿಯರ್ಗಳು ಪ್ರವೇಶ ಮತ್ತು ಪ್ರಮುಖ ಸೇವೆಗಳ ನಿಬಂಧನೆಗಳ ಬಗ್ಗೆ ಮಾತನಾಡುತ್ತಾರೆ ನೀರು ಸರಬರಾಜು ಅಥವಾ ನೈರ್ಮಲ್ಯವನ್ನು ಹೇಗೆ ಒದಗಿಸಬೇಕು ಆದ್ದರಿಂದ ಪರಿಕಲ್ಪನೆಯ ಯೋಜನೆಯಲ್ಲಿ ಭೂ ಸಮೀಕ್ಷೆಗಳನ್ನು ಕೈಗೊಳ್ಳುವುದನ್ನು ಇಲ್ಲಿ ನೀವು ನೋಡಬಹುದು ಆದ್ದರಿಂದ ಅವರು ಯೋಜಕರು ಜಲಶಾಸ್ತ್ರಜ್ಞ ಮತ್ತು ತಾಂತ್ರಿಕರೊಂದಿಗೆ ಸಂಬಂಧ ಹೊಂದಿರಬೇಕು ಆದ್ದರಿಂದ ನೀವು ಮುಳುಗಡೆ ನಕ್ಷೆಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದರೆ ಆ ಮುಳುಗಡೆ ನಕ್ಷೆಯ ಡೇಟಾವನ್ನು ನೀವು ಹೇಗೆ ಪಡೆಯುತ್ತೀರಿ ಆದ್ದರಿಂದ ನಂತರ ಜಲವಿಜ್ಞಾನದ ಮಾಡೆಲಿಂಗ್ ಜನರು ಜನರು ನಿಮಗೆ ತಿಳಿಸುತ್ತಾರೆ ಅವರು ಮಾಡಿದ ಡೇಟಾ ಏನು ಮತ್ತು ನಿಮ್ಮ ಮಾಡೆಲಿಂಗ್ನಲ್ಲಿ ನೀವು ಅದನ್ನು ಹೇಗೆ ಸೇರಿಸಿಕೊಳ್ಳಬಹುದು ಮತ್ತು ಅದು ಹೇಗೆ ನಿರ್ಧಾರ ತೆಗೆದುಕೊಳ್ಳುವ ಹಂತವಾಗಿದೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಈ ಸಂಪೂರ್ಣ ಪ್ರಕ್ರಿಯೆಯು ಬಹುಶಿಸ್ತನ್ನು ಹೊಂದಿದೆ ಉದಾಹರಣೆಗೆ ಹುಡ್ ಹುಡ್ ಚಂಡಮಾರುತದ ತಕ್ಷಣದ ಪರಿಣಾಮವನ್ನು ನೀವು ನೋಡಬಹುದು ಹಾನಿಗೊಳಗಾದ ಆಸ್ತಿಯ ಪಟ್ಟಿಯನ್ನು ನೀವು ನೋಡಬಹುದು ಮತ್ತು ಸಂಪೂರ್ಣ ಅಂಕಿಅಂಶಗಳ ಮಾಹಿತಿಯು ಜಿಲ್ಲಾಧಿಕಾರಿ ಕಚೇರಿಗೆ ಬರುತ್ತದೆ ಆದ್ದರಿಂದ ಇದು ನಮ್ಮ ಅಗತ್ಯಗಳ ಮೌಲ್ಯಮಾಪನವಾಗಿದೆ ಮತ್ತು ಉದಾಹರಣೆಗೆ ಯಾವ ಕಟ್ಟಡಗಳು ಹಾನಿಗೊಳಗಾಗಿವೆ ಭಾಗಶಃ ಹಾನಿಗೊಳಗಾಗಿವೆ ಯಾವುದನ್ನು ಸರಿಪಡಿಸಬಹುದು ಎಂಬುದನ್ನು ಅವರು ಗುರುತಿಸಿದ್ದಾರೆ ಉದಾಹರಣೆಗೆ ಪರಿಹಾರವಾಗಿ ಅವರು ಮನೆ ದುರಸ್ತಿಗಾಗಿ 5000 ರೂಪಾಯಿಗಳನ್ನು ನೀಡುತ್ತೇವೆ ಎಂದು ಮಾತನಾಡಿದ್ದಾರೆ ಆದರೆ ಅದಕ್ಕೆ 5000 ರೂಪಾಯಿ ವೆಚ್ಚವಾಗುತ್ತದೆ ಎಂದು ನೀವು ಭಾವಿಸುತ್ತೀರಾ ಆದ್ದರಿಂದ ಈಗ ವಾಸ್ತವವೆಂದರೆ ಈ ಎಲ್ಲಾ ಜನರು ಇನ್ನೂ ಒಂದೇ ಮನೆಯಲ್ಲಿ ವಾಸಿಸುತ್ತಿದ್ದಾರೆ ಆದರೂ 5000 ಸಾಕಾಗುವುದಿಲ್ಲ ಮತ್ತು ಅಗತ್ಯವನ್ನು ಅರ್ಥಮಾಡಿಕೊಳ್ಳುವಲ್ಲಿ ಏನೋ ತಪ್ಪಾಗಿದೆ ಇನ್ನೂ ಮೂರು ಕುಟುಂಬಗಳು ಒಂದೇ ಮನೆಯಲ್ಲಿ ವಾಸಿಸುತ್ತಿವೆ ಏಕೆಂದರೆ ಅಲ್ಪ ಮೊತ್ತ ಏನೇ ಇರಲಿ ಹಲವಾರು ಕಾರಣಗಳು ಅಥವಾ ರಾಜಕೀಯ ಕಾರಣಗಳು ಅಥವಾ ಸ್ಥಳೀಯ ಕಾರಣಗಳು ಇರಬಹುದು ಆದರೆ ಇದು ವಾಸ್ತವ ಹಾಗೆಯೇ ಪರಿವರ್ತನೆಯ ಆರಂಭಿಕ ಚೇತರಿಕೆಯು ಭೌತಿಕ ಯೋಜನೆ ಮೂಲಸೌಕರ್ಯದ ಬಗ್ಗೆ ಮಾತನಾಡಬೇಕು ರಸ್ತೆಗಳು ಹಾಳಾಗಿದ್ದರೆ ಗುಡ್ಡಗಾಡು ಪ್ರದೇಶಗಳು ಹಾನಿಗೊಳಗಾಗಿದ್ದರೆ ತಡೆಗೋಡೆಗಳನ್ನು ಹೇಗೆ ನಿರ್ಮಿಸುವುದು ಈ ವಸ್ತುಗಳು ಮತ್ತು ಮನೆಗಳನ್ನು ನವೀಕರಿಸುವುದು ಹೇಗೆ ಮತ್ತು ಅವರ ಶಾಶ್ವತ ಆಶ್ರಯವನ್ನು ವಿನ್ಯಾಸಗೊಳಿಸುವವರೆಗೆ ಅವರು ಇನ್ನೂ ಕೆಲವು ತಿಂಗಳುಗಳ ಕಾಲ ಇರಬೇಕಾಗುತ್ತದೆ ಆಸ್ತಿ ಹಕ್ಕುಗಳು ಮತ್ತು ಹಕ್ಕುಗಳು ಭೂಮಿಯ ಗಡಿ ನಕ್ಷೆ ಸಮೀಕ್ಷೆ ಮತ್ತು ಆರ್ಥಿಕ ಹಕ್ಕುಗಳು ಯಾರು ಇದನ್ನು ಕಳೆದುಕೊಂಡಿದ್ದಾರೆ ಅದರಲ್ಲಿ ವಿಮಾ ಭಾಗವಿದೆ ಆದ್ದರಿಂದ ಈ ಸಂಪೂರ್ಣ ಪ್ರಕ್ರಿಯೆಯು ತೆಗೆದುಕೊಳ್ಳುತ್ತದೆ ಮತ್ತು ಇಲ್ಲಿಯೂ ಸಹ ವಾಸ್ತುಶಿಲ್ಪಿಗಳು ವಾಸಸ್ಥಳಗಳು ಮತ್ತು ಇತರ ವಿಶಿಷ್ಟ ಪ್ರಮುಖ ಕಟ್ಟಡಗಳ ಹೆಜ್ಜೆಗುರುತುಗಳನ್ನು ಸ್ಥಾಪಿಸುವ ಬಗ್ಗೆ ಮಾತನಾಡುವುದನ್ನು ನೀವು ನೋಡಬಹುದು ಮತ್ತು ಸ್ಥಳೀಯ ಪ್ರದೇಶದ ವಿನ್ಯಾಸಗಳು ಮತ್ತು ಸೈಟ್ ಯೋಜನೆಗಳನ್ನು ಬಿಟ್ಟು ಆದಾಯವನ್ನು ಪರಿಗಣಿಸಿ ನೋಡಬಹುದು ಆದ್ದರಿಂದ ಅವರು ಸಮುದಾಯದೊಂದಿಗೆ ತೊಡಗಿಸಿಕೊಳ್ಳಬೇಕು ಅವರು ತೆರೆದ ಮತ್ತು ನಿರ್ಮಾಣ ಸ್ಥಳಗಳ ಸಂಕೀರ್ಣ ವ್ಯವಸ್ಥೆ ಹೇಗೆ ಮಾಡಲಾಗಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು ಮತ್ತು ಅದೇ ರೀತಿ ಸರ್ವೇಯರ್ಗಳು ವಿವರವಾದ ಬಾಹ್ಯರೇಖೆ ಮಟ್ಟದ ರೇಖಾಚಿತ್ರ ಅನ್ನು ಒದಗಿಸುತ್ತಾರೆ ಮತ್ತು ಇಲ್ಲಿ ಅವರು ಸಾರಿಗೆ ಸೌಲಭ್ಯಗಳು ಯೋಜಕರು ಅವರು ಪ್ರಮುಖ ಸೇವೆಗಳ ನೆಟ್ವರ್ಕ್ಗಳ ಬಗ್ಗೆ ಮಾತನಾಡುತ್ತಾರೆ ಮತ್ತು ನೀವು ಯಾವುದೇ ಮೂಲಸೌಕರ್ಯ ಇನ್ಪುಟ್ ಅನ್ನು ಕಾರ್ಯಗತಗೊಳಿಸಬೇಕಾದರೆ ಅವರು ಇಲ್ಲಿ ಮಾತನಾಡುತ್ತಾರೆ ಅಲ್ಲಿ ಅವರು ಕಾಮಗಾರಿಯನ್ನು ನೋಡಬೇಕು ಅಂದಾಜುಗಳು ವೆಚ್ಚ ಒಪ್ಪಂದ ಮತ್ತು ಟೆಂಡರ್ ಪ್ರಕ್ರಿಯೆ ಬಗ್ಗೆ ಗಮನಹರಿಸುತ್ತಾರೆ ಈ ರೀತಿಯಾಗಿ ಸರ್ವೇಯರ್ ಮತ್ತು ಎಂಜಿನಿಯರ್ಗಳು ಪರಸ್ಪರ ಸಮನ್ವಯ ಸಾಧಿಸಲಿದ್ದಾರೆ ಮತ್ತು ಅದೇ ರೀತಿ ಪುನರ್ನಿರ್ಮಾಣ ಹಂತದಲ್ಲಿ ನಾವು ವಸತಿ ಕಟ್ಟಡದ ವಿನ್ಯಾಸವನ್ನು ಹೊಂದಿದ್ದೇವೆ ಮತ್ತು ಇದರಲ್ಲಿ ಹೆಚ್ಚಿನ ವಾಸ್ತುಶಿಲ್ಪಿಗಳು ತೊಡಗಿಸಿಕೊಂಡಿದ್ದಾರೆ ಅವರು ಹೇಗೆ ವಿನ್ಯಾಸಗೊಳಿಸುತ್ತಾರೆ ಮೂಲಸೌಕರ್ಯ ಮತ್ತು ಕಟ್ಟಡದ ಗಡಿಗಳ ನಡುವಿನ ಮೇಲ್ವಿಚಾರಣೆ ಮತ್ತು ಇಂಟರ್ಫೇಸ್ ಅನ್ನು ನೀವು ನೋಡಬಹುದು ತರಬೇತಿ ಮತ್ತು ಅದರ ವಿತರಣೆಯನ್ನು ಮತ್ತು ಕಡಿಮೆ ವೆಚ್ಚದ ಮಾದರಿಗಳಲ್ಲಿ ಸಮುದಾಯಗಳ ಕೊಡುಗೆಯನ್ನು ಮತ್ತು ಮೇಲ್ವಿಚಾರಣೆ ಮಾರ್ಗದರ್ಶನ ಮೂಲಸೌಕರ್ಯ ಯೋಜನೆ ಮತ್ತು ಅನುಷ್ಠಾನಕ್ಕೆ ಸಲಹೆ ಇತ್ಯಾದಿ ಆದ್ದರಿಂದ ಉತ್ತಮವಾಗಿ ಮರಳಿ ನಿರ್ಮಿಸಿ ಎಂದರೆ ಉನ್ನತ ಮಟ್ಟದ ಮತ್ತು ಗುಣಮಟ್ಟದ ಸೌಕರ್ಯಗಳಿಗೆ ಮೂಲಭೂತ ಮೂಲಸೌಕರ್ಯ ಸೇವೆಗಳನ್ನು ಒದಗಿಸುವ ಅವಕಾಶ ಪುನರ್ನಿರ್ಮಾಣವು ನವೀಕರಿಸಬಹುದಾದ ಶಕ್ತಿ ಜಲ ಸಾರಿಗೆ ಮತ್ತು ತ್ಯಾಜ್ಯ ಮೂಲಸೌಕರ್ಯಗಳನ್ನು ಸಮಗ್ರ ರೀತಿಯಲ್ಲಿ ವಿನ್ಯಾಸಗೊಳಿಸಲು ಮತ್ತು ತಲುಪಿಸಲು ಒಂದು ಪ್ರಮುಖ ಅವಕಾಶವಾಗಿದೆ ಏಕೀಕರಣವು ಹಲವಾರು ಪ್ರಯೋಜನಗಳನ್ನು ಉಂಟುಮಾಡಬಹುದು ಅಂದರೆ ವಿಪತ್ತು ಒಂದು ಘಟನೆಯಾಗಿ ಅದನ್ನು ಉತ್ತಮವಾಗಿ ನಿರ್ಮಿಸಲು ಅವಕಾಶವೆಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ತ್ಯಾಜ್ಯ ನಿರ್ವಹಣೆ ಇಂಧನವನ್ನು ನಾವು ಹೇಗೆ ಸಂಯೋಜಿಸಬಹುದು ಎಂಬುದನ್ನು ನಾವು ನೋಡಬೇಕಾಗಿದೆ ಆದ್ದರಿಂದ ತರಬೇತಿ ಕಾರ್ಯಕ್ರಮಗಳು ಯೋಜನೆ ಮತ್ತು ನಿರ್ವಹಣೆ ಮತ್ತು ನಿರ್ದಿಷ್ಟ ಸೆಂಟ್ ಭೂಮಿ 15 ಸೆಂಟ್ಸ್ ಭೂಮಿ ನೀವು 300 ವಸತಿಗಳನ್ನು ಹೇಗೆ ನಿರ್ಮಿಸಲಿದ್ದೀರಿ ನೀವು ಎಷ್ಟು ಪರಿಣಾಮಕಾರಿಯಾಗಿ ಹೋಗುತ್ತೀರಿ ಎಂಬುದನ್ನು ವ್ಯಾಖ್ಯಾನಿಸುವುದು ಸಹ ಇದೆ ಆದ್ದರಿಂದ ವಾಸ್ತುಶಿಲ್ಪಿ ಸರ್ವೇಯರ್ಗಳೊಂದಿಗೆ ಸಮನ್ವಯ ಸಾಧಿಸಬೇಕು ಮತ್ತು ಸೂಕ್ಷ್ಮ ಮಟ್ಟದ ಸಮನ್ವಯತೆ ಇರುತ್ತದೆ ಸೂಕ್ಷ್ಮ ಮಟ್ಟದ ಸಮನ್ವಯವು ಕೆಲಸ ಮಾಡುವಾಗ ಅವರು ಇಂಟರ್ಫೇಸ್ ಮಾಡಬೇಕಾಗುತ್ತದೆ ಮತ್ತು ಪುನರ್ನಿರ್ಮಾಣದ ನಂತರದ ಅಭಿವೃದ್ಧಿಯ ಕೊನೆಯ ಹಂತ ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನವನ್ನು ಹೊಂದಿರುವಿರಿ ಇಲ್ಲಿ ಸಮಸ್ಯೆಯೆಂದರೆ ಜನರು NGO ನಿರ್ಮಿಸಿ ಹೊರಟುಬಿಡುತ್ತಾರೆ ಯಾರು ಅದನ್ನು ಪರಿಶೀಲಿಸುತ್ತಾರೆ ಅವರ ಫಲಿತಾಂಶವನ್ನು ಹೇಗೆ ಅರಿತುಕೊಳ್ಳಲಾಗುತ್ತದೆ ಅವರು ಹೇಗೆ ಮುಖಾಮುಖಿ ಸಂವಹನ ನಡೆಸುತ್ತಿದ್ದಾರೆ ಮತ್ತು ಇಲ್ಲಿಯೇ ಮುಖಾಮುಖಿ ಸಂವಹನ ವಾಸ್ತುಶಿಲ್ಪಿ ಸಮುದಾಯವನ್ನು ಹೇಗೆ ತೊಡಗಿಸಿಕೊಳ್ಳಬೇಕು ಯಾವ ರೀತಿ ಮಾಡಬೇಕಾದ ಕ್ರಮೇಣ ತಿದ್ದುಪಡಿಗಳು ಅಭಿವೃದ್ಧಿ ಮತ್ತು ನಿಯಂತ್ರಣವನ್ನು ಹೇಗೆ ಹೊಂದಿರಬೇಕು ಮತ್ತು ಅದೇ ರೀತಿ ಯೋಜನಾ ನಿರ್ವಹಣೆಯು ವೆಚ್ಚ ಪರಿಣಾಮಕಾರಿತ್ವ ಆಳದ ಸೇವೆಯ ಕುರಿತಾದ ಆರ್ಥಿಕ ಸಲಹೆಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಅವರು ಯಾವುದೇ ರೀತಿಯ ಹಣಕಾಸಿನ ನೆರವು ಮತ್ತು ನಿರ್ವಹಣಾ ಸಲಹೆ ತೆಗೆದುಕೊಂಡಿದ್ದರೆ ನಾವು ಅದರೊಂದಿಗೆ ಹೇಗೆ ಸಹಕರಿಸಬೇಕು ಆದ್ದರಿಂದ ಒಬ್ಬರು ಅಲ್ಪ ಮತ್ತು ಮಧ್ಯಮ ಮತ್ತು ದೀರ್ಘಾವಧಿಯ ನಿರ್ವಹಣೆ ಕಾರ್ಯತಂತ್ರಗಳು ಮತ್ತು ಮೂಲಸೌಕರ್ಯ ನಿರ್ವಹಣೆ ಸಲಹೆ ಮತ್ತು ಮರುತರಬೇತಿ ಎರಡನ್ನೂ ನೋಡಬೇಕು ಹೀಗಾಗಿ ನಾಳೆ ಯಾವುದಾದರೂ ಸಂಸ್ಥೆಯವರು ನಿರ್ದಿಷ್ಟ ರಸ್ತೆಯನ್ನು ಅಭಿವೃದ್ಧಿ ಪಡಿಸಿ 5 ವರ್ಷಗಳ ನಂತರ ಯಾರು ಹೊಣೆಗಾರರಾಗುತ್ತಾರೆ ಆದ್ದರಿಂದ ಆ ರೀತಿಯಲ್ಲಿ ನೀವು ಕಾರ್ಯಕ್ಷಮತೆ ಮತ್ತು ಅದರ ಸುರಕ್ಷತೆಯ ಭಾಗವನ್ನು ನೋಡಬೇಕು ಲೆಕ್ಕಪರಿಶೋಧನೆ ಕೆಲಸ ಮಾಡಬೇಕು ಆದ್ದರಿಂದ ಈ ಸಂಪೂರ್ಣ ಪ್ರಕ್ರಿಯೆಯನ್ನು ವಾಸ್ತುಶಿಲ್ಪಿಗಳು ಸರ್ವೇಯರ್ಗಳೊಂದಿಗೆ ವರ್ಗೀಕರಿಸಲಾಗಿದೆ ಒಬ್ಬರು ಈ ವರದಿಯ ಮೂಲಕ ಹೋಗಬಹುದು ಎಂದು ನಾನು ಭಾವಿಸುತ್ತೇನೆ ಮತ್ತು ವಿವಿಧ ಚಟುವಟಿಕೆಗಳು ಮತ್ತು ಸಮಯದ ಯಾವ ವಿಭಾಗಗಳು ಮತ್ತು ವಿವಿಧ ವೃತ್ತಿಗಳು ಯಾವುವು ಅವರು ತಮ್ಮ ಪ್ರತಿಯೊಂದು ಕೆಲಸದೊಂದಿಗೆ ಹೇಗೆ ಪರಸ್ಪರ ಸಂಬಂಧ ಹೊಂದಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಇದು ಖಂಡಿತವಾಗಿಯೂ ನಮಗೆ ಸಹಾಯ ಮಾಡುತ್ತದೆ ಇದು ನಿಮಗೆ ಸಹಾಯಕವಾಗಿದೆಯೆಂದು ನಾನು ಭಾವಿಸುತ್ತೇನೆ ತುಂಬ ಧನ್ಯವಾದಗಳು